ಮತ್ತೊಮ್ಮೆ ಕೋರ್ಸ್ಗೆ ಸ್ವಾಗತ ಸಂಶೋಧನೆಗೆ ಪರಿಚಯ ಈ ಉಪನ್ಯಾಸದಲ್ಲಿ ನಾವು ಮಾದರಿಯ ಕೆಲವು ಅಂಶಗಳನ್ನು ಕಲಿಯಲಿದ್ದೇವೆ ನಿರ್ದಿಷ್ಟವಾಗಿ ಡೇಟಾ ಚಾಲಿತ ಮಾಡೆಲಿಂಗ್ ಆದ್ದರಿಂದ ಉಪನ್ಯಾಸವನ್ನು ಮಾಡೆಲಿಂಗ್ ಸ್ಕಿಲ್ಸ್ ಎಂದು ಹೆಸರಿಸಲಾಗಿದೆ ಆದರೆ ನಾವು ಚರ್ಚಿಸುವ ಕೌಶಲಗಳ ಬಗ್ಗೆ ಅಲ್ಲ ನಾವು ಯಾವ ವಿಧದ ಮಾದರಿಗಳನ್ನು ಹೊಂದಿದ್ದೇವೆ ಎಂದು ನಾವು ಚರ್ಚಿಸುತ್ತೇವೆ ಮತ್ತು ಮಾದರಿಯನ್ನು ಅಭಿವೃದ್ಧಿಪಡಿಸುವ ವಿಭಿನ್ನ ವಿಧಾನಗಳು ಯಾವುವು ಆದ್ದರಿಂದ ನಿರ್ದಿಷ್ಟವಾಗಿ ನಾವು ಯಾವ ಮಾದರಿಯೆಂದು ಮೊದಲು ಕಲಿಯುತ್ತೇವೆ ಮಾದರಿಯು ಏನೆಂದು ನಮಗೆ ತಿಳಿದಿದೆ ಮತ್ತು ಈ ಮಾದರಿ ಪದವು ಅನೇಕ ಕ್ಷೇತ್ರಗಳಲ್ಲಿ ಬಹುತೇಕ ಒಂದೇ ರೀತಿಯ ಅರ್ಥಪೂರ್ಣತೆಗಳೊಂದಿಗೆ ಬಳಸಲ್ಪಟ್ಟಿದೆ ಆದರೆ ಅದು ನಿಜವಾಗಿಯೂ ಮುಂಚೂಣಿಯಲ್ಲಿದೆ ಎಂದು ಸ್ಪಷ್ಟಪಡಿಸುವುದು ಒಳ್ಳೆಯದು ಆದ್ದರಿಂದ ನಾವು ಒಂದೇ ವೇದಿಕೆಯ ಮೇಲೆ ಇದ್ದೇವೆ ಮೊದಲ ತತ್ವಗಳು ಮತ್ತು ಪ್ರಾಯೋಗಿಕ ಮಾದರಿಗಳು ಯಾವುವು ಎಂಬುದನ್ನು ತಿಳಿಯಲು ಪ್ರಾರಂಭಿಸಿ ಈಗ ಮೂಲಭೂತವಾಗಿ ಇವು ಕೇವಲ ಮಾದರಿಗಳು ಅಲ್ಲ ಇವುಗಳು ಸಹ ಮಾದರಿಗಳ ವಿಧಾನಗಳಾಗಿವೆ ಮೊದಲ ತತ್ವಗಳ ವಿಧಾನವು ಮೂಲಭೂತ ವಿಧಾನವಾಗಿದೆ ಆದರೆ ಪ್ರಾಯೋಗಿಕ ವಿಧಾನವು ಡೇಟಾ ಚಾಲಿತ ವಿಧಾನವಾಗಿದೆ ತದನಂತರ ಡೇಟಾ ಚಾಲಿತ ಮಾದರಿಗಳನ್ನು ನಿರ್ಮಿಸಲು ನಾವು ಕ್ರಮಬದ್ಧವಾದ ಪ್ರಕ್ರಿಯೆಯ ಮೂಲಕ ಹೋಗಬೇಕು ನಾನು ಹೇಳಿದಂತೆ ಕೆಲವೇ ಕ್ಷಣಗಳ ಹಿಂದೆ ನಾವು ಡೇಟಾ ಚಾಲಿತ ಮಾಡೆಲಿಂಗ್ನಲ್ಲಿ ಹೆಚ್ಚಾಗಿ ಕೇಂದ್ರೀಕರಿಸುತ್ತೇವೆ ಏಕೆಂದರೆ ಅಲ್ಲಿ ಬಹಳಷ್ಟು ಪರಿಣತಿ ಲಭ್ಯವಿಲ್ಲ ಅಥವಾ ಆರಂಭಿಕರಿಗಾಗಿ ಬಹಳಷ್ಟು ಕಷ್ಟವನ್ನು ಕಂಡುಕೊಳ್ಳುತ್ತದೆ ಹಾಗಾಗಿ ನಾನು ಅದರ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇನೆ ಮತ್ತು ಡೇಟಾ ಚಾಲಿತ ಮಾಡೆಲಿಂಗ್ನ ಕೆಲವು ನಿರ್ಣಾಯಕ ಅಂಶಗಳನ್ನು ಕುರಿತು ಮಾತನಾಡಿ ಡೇಟಾದಲ್ಲಿ ಶಬ್ದದಂತಹ ನಿರ್ದಿಷ್ಟ ಅಂಶಗಳನ್ನು ಹೇಗೆ ನಿರ್ವಹಿಸುವುದು ಸೂಕ್ತವಾದ ಪ್ರಯೋಗವನ್ನು ಮಾಡುವುದು ಮತ್ತು ಹೀಗೆ ಮಾಡುವುದರ ಬಗ್ಗೆ ಗಮನಹರಿಸಬೇಕಾದ ವಿಷಯಗಳು ಯಾವುವು ನಾವು ಈ ಉಪನ್ಯಾಸವನ್ನು ಒಂದೆರಡು ಪ್ರಯೋಗಗಳಿಂದ ಕೂಡಾ ಸುಂದರಗೊಳಿಸುತ್ತೇವೆ ಆರ್ ನಲ್ಲಿನ ದತ್ತಾಂಶ ವಿಶ್ಲೇಷಣೆಯ ಕೊನೆಯ ಉಪನ್ಯಾಸದಲ್ಲಿ ನಾವು ಮಾಡಿದಂತೆಯೇ ಉದಾಹರಣೆಗಳು ಹಿಂದಿನ ಉಪನ್ಯಾಸದೊಂದಿಗೆ ಆರ್ ಬಗ್ಗೆ ತಿಳಿದಿರುವಿರಿ ಆದ್ದರಿಂದ ನಮ್ಮ ಚರ್ಚೆಯ ಮೂಲಕ ಒಂದು ಮಾದರಿ ಏನು ಸಾಮಾನ್ಯವಾಗಿ ನಾವು ಗುಣಾತ್ಮಕವಾಗಿ ಉತ್ತರಿಸಲು ಮಾದರಿ ಏನು ಎಂದು ನಮಗೆ ಗೊತ್ತು ಪ್ರಕ್ರಿಯೆ ಪ್ರಕ್ರಿಯೆಯ ನಡವಳಿಕೆ ಪ್ರಕ್ರಿಯೆ ಗುಣಲಕ್ಷಣಗಳನ್ನು ಹೀಗೆ ಮಾಡುವುದನ್ನು ಅನುಮತಿಸುವಂತಹ ಕೆಲವು ಘಟಕವಾಗಿದೆ ಈ ಪದ ಮಾದರಿಯು ಡೇಟಾ ವಿಶ್ಲೇಷಣೆ ಅಥವಾ ಸಂಶೋಧನೆಗಳಲ್ಲಿ ಮಾತ್ರವಲ್ಲದೇ ಈ ಪದವನ್ನು ಫ್ಯಾಶನ್ ಉದ್ಯಮದಲ್ಲಿಯೂ ಬೇರೆಡೆಗಳಲ್ಲಿಯೂ ಅಥವಾ ಮನೆಗಳ ಮಾದರಿಗಳಲ್ಲೂ ಕೂಡ ಬಳಸಲಾಗುವುದು ಎಂದು ನೀವು ನೋಡಬಹುದು ಆದ್ದರಿಂದ ಒಂದು ಮಾದರಿ ಯಾವುದು ಎಂಬುದರ ಬಗ್ಗೆ ನಾವು ಉತ್ತಮ ಭಾವನೆ ಹೊಂದಿದ್ದೇವೆ ಆದರೆ ಒಂದು ಮಾದರಿ ಏನೆಂದು ಪ್ರಯತ್ನಿಸಿ ಮತ್ತು ವಿವರಿಸೋಣ ಇದು ಒಂದು ಗಣಿತ ಅಥವಾ ವಿವರಣಾತ್ಮಕವಾಗಿದ್ದು ಇದು ಪ್ರಕ್ರಿಯೆಯ ಪರಿಮಾಣಾತ್ಮಕ ಅಮೂರ್ತತೆಯಾಗಿದೆ ಇದು ಗಣಿತದ ಪರಿಭಾಷೆಯಲ್ಲಿ ಪ್ರಕ್ರಿಯೆಯನ್ನು ವಿವರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಹೀಗಾಗಿ ನಾವು ಪ್ರಕ್ರಿಯೆಯ ನಡವಳಿಕೆಯನ್ನು ಅನುಕರಿಸಬಹುದು ಮತ್ತು ಈ ಮಾದರಿ ಏಕೆ ಬೇಕು ಹಲವಾರು ಕಾರಣಗಳಿವೆ ನಮಗೆ ತಿಳಿದಿದೆ ಆದರೆ ಮಾದರಿಯ ಕೆಲವು ಅವಿಭಾಜ್ಯ ಅಂತ್ಯದ ಉಪಯೋಗಗಳನ್ನು ಪಟ್ಟಿ ಮಾಡುವುದು ಒಳ್ಳೆಯದು ಮಾದರಿಯ ಅತ್ಯಂತ ಜನಪ್ರಿಯ ಉಪಯೋಗಗಳಲ್ಲಿ ಒಂದು ಭವಿಷ್ಯದಲ್ಲಿದೆ ನಾವು ಕೊನೆಯ ಉಪನ್ಯಾಸದಲ್ಲಿ ಪ್ರಸ್ತಾಪಿಸಿದಂತೆ ಮುನ್ಸೂಚನೆಯಂತೆ ನಾವು ಕರೆಯುತ್ತೇವೆ ಒಮ್ಮೆ ನಾನು ಮಾದರಿಯನ್ನು ಹೊಂದಿದ್ದೇನೆ ಮತ್ತು ಮಾದರಿಗೆ ಒಳಹರಿವು ತಿಳಿದಿದೆ ಒಂದು ಮಾದರಿಯು ಬಳಕೆದಾರರಿಂದ ಕೆಲವು ಒಳಹರಿವುಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೆನಪಿಡಿ ಮತ್ತು ನಂತರ ಈ ಪ್ರಕ್ರಿಯೆಯು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರ ಕುರಿತಾದ ಒಂದು ಭವಿಷ್ಯವನ್ನು ಮಾಡುತ್ತದೆ ಮತ್ತು ಅದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಮಾತನಾಡುತ್ತೇವೆ ಆದ್ದರಿಂದ ಕೆಲವು ಅಜ್ಞಾತ ಮತ್ತು ವರ್ಗೀಕರಣವನ್ನು ಊಹಿಸಲು ಮಾದರಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿವೆ ನಾವು ಈ ಕೊನೆಯ ಬಾರಿ ಮಾದರಿ ಗುರುತಿಸುವಿಕೆಯನ್ನು ಚರ್ಚಿಸಿದ್ದೇವೆ ಅಲ್ಲಿ ನಾವು ಮಾದರಿಗಳ ಬಗ್ಗೆ ಮಾತಾಡುತ್ತಿದ್ದೆವು ಗಣಿತದ ರೂಪವಲ್ಲ ಅವು ತರಗತಿಗಳ ರೂಪದಲ್ಲಿ ಹೆಚ್ಚಿನ ಮಾದರಿಗಳಾಗಿವೆ ಆದ್ದರಿಂದ ಡೇಟಾವು ಕೆಲವು ವರ್ಗದೊಳಗೆ ಬಿದ್ದಾಗ ನಾವು ಈ ಪ್ರಕ್ರಿಯೆಯು ನಿರ್ದಿಷ್ಟ ಕಾರ್ಯಾಚರಣೆಯ ಸ್ಥಿತಿಗತಿಗಳಿಗೆ ಮತ್ತು ಅದಕ್ಕೂ ಸೇರಿದೆ ಎಂದು ಹೇಳುತ್ತೇವೆ ಆದ್ದರಿಂದ ಮಾದರಿಗಳನ್ನು ವರ್ಗೀಕರಣದಲ್ಲಿಯೂ ಸಹ ಬಳಸಲಾಗುತ್ತದೆ ಮತ್ತು ಮಾಡೆಲಿಂಗ್ನ ಮೂರನೇ ಅಪ್ಲಿಕೇಶನ್ ದೋಷ ಪತ್ತೆಹಚ್ಚುವಿಕೆಯಾಗಿದೆ ಅಲ್ಲಿ ನಾನು ಸಾಮಾನ್ಯ ಆಪರೇಟಿಂಗ್ ಪರಿಸ್ಥಿತಿಗಳಲ್ಲಿ ಪ್ರಕ್ರಿಯೆಯ ಮಾದರಿಯನ್ನು ನಿರ್ಮಿಸುತ್ತೇನೆ ಉದಾಹರಣೆಗೆ ನನ್ನ ಸ್ನೇಹಿತನು ಹೇಗೆ ಮಾತನಾಡುತ್ತಾನೆ ಕುಳಿತುಕೊಳ್ಳುತ್ತಾನೆ ಮತ್ತು ಅವನು ಅಥವಾ ಅವಳು ಸಾಮಾನ್ಯವಾಗಿದ್ದಾಗ ಹೇಗೆ ಇರುತ್ತಾರೆ ಗೊತ್ತು ಆದರೆ ಏನೋ ತಪ್ಪಾಗಿರಬಹುದು ಏನೋ ನನ್ನ ಮಾನಸಿಕವಾಗಿ ತೊಂದರೆಗೊಳಗಾಗುತ್ತದೆ ಆಗ ನನಗೆ ಏನಾದರೂ ಖಂಡಿತವಾಗಿ ತೊಂದರೆ ಇದೆ ಎಂದು ವರ್ತನೆಯನ್ನು ಗಮನಿಸುವುದರ ಮೂಲಕ ಗೊತ್ತು ಈಗ ಕೆಳಗೆ ಏನು ನಡೆಯುತ್ತಿದೆ ನಾನು ಸಮಯದ ಅವಧಿಯಲ್ಲಿ ಗಮನಿಸಿದ ಒಂದು ಸಾಮಾನ್ಯ ನಡವಳಿಕೆ ವಿರುದ್ಧ ನನ್ನ ಸ್ನೇಹಿತನ ನಡವಳಿಕೆಯನ್ನು ಪ್ರಕ್ಷೇಪಿಸುವ ಮತ್ತು ನಂತರ ಎರಡೂ ಹೋಲಿಸುವ ಮತ್ತು ಚೆನ್ನಾಗಿ ನೋಡಿದ್ದಾಗ ಅಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ ಮತ್ತು ನಂತರ ಅಂತಿಮವಾಗಿ ಏನೋ ಅಸಹಜವಾಗಿದೆ ಒಂದು ತೀರ್ಮಾನಕ್ಕೆ ಬರುತ್ತೇವೆ ತಪ್ಪು ಪತ್ತೆಹಚ್ಚುವಿಕೆಯಲ್ಲೂ ಇದು ಬಹಳ ಒಳ್ಳೆಯದು ನಾವು ಐತಿಹಾಸಿಕ ಡೇಟಾದಿಂದ ಅಥವಾ ಮೊದಲ ತತ್ವಗಳ ವಿಧಾನಗಳ ಮೂಲಕ ಸಾಮಾನ್ಯ ಕಾರ್ಯಾಚರಣೆಯ ಪರಿಸ್ಥಿತಿಗಳ ಅಡಿಯಲ್ಲಿ ಪ್ರಕ್ರಿಯೆಯ ಮಾದರಿಗಳನ್ನು ನಿರ್ಮಿಸಿದ್ದೇವೆ ನಂತರ ಮಾದರಿ ಮುನ್ಸೂಚನೆಯು ಏನು ಎಂಬುದರ ವಿರುದ್ಧ ಪ್ರಕ್ರಿಯೆಯಿಂದ ಹೊರಬರುವ ಮಾಪನಗಳನ್ನು ಹೋಲಿಕೆ ಮಾಡಿಕೊಳ್ಳಿ ಭವಿಷ್ಯ ಮತ್ತು ಅಳತೆಗಳ ನಡುವಿನ ಗಮನಾರ್ಹ ವ್ಯತ್ಯಾಸವೆಂದರೆ ನಾವು ಎಚ್ಚರಿಕೆಯನ್ನು ಉಂಟುಮಾಡುತ್ತೇವೆ ಮತ್ತು ಬಹುಶಃ ದೋಷವಿದೆ ಎಂದು ತೀರ್ಮಾನಿಸಬಹುದು ಮತ್ತು ನಂತರ ಅದನ್ನು ಮತ್ತಷ್ಟು ರೋಗನಿರ್ಣಯಕ್ಕೆ ತೆಗೆದುಕೊಳ್ಳಬಹುದು ಮಾದರಿಗಳ ಅವಿಭಾಜ್ಯ ಉಪಯೋಗಗಳಲ್ಲಿ ಸಿಮ್ಯುಲೇಶನ್ ಸಹ ಒಂದು ನಾವು ಸಿಮ್ಯುಲೇಟರ್ಗಳ ಬಗ್ಗೆ ಕೇಳಿದ್ದೇವೆ ರಾಸಾಯನಿಕ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏರೋಸ್ಪೇಸ್ ಮತ್ತು ಇನ್ನಿತರ ಸಿಮ್ಯುಲೇಟರ್ಗಳೊಂದಿಗೆ ನೀವು ಕೆಲವರು ಕೆಲಸ ಮಾಡಬೇಕಾಗಿತ್ತು ನೀವು ಏರ್ ಕ್ರಾಫ್ಟ್ ಅಥವಾ ಫ್ಲೈಟ್ ಸಿಮ್ಯುಲೇಟರ್ಗಳ ಬಗ್ಗೆ ಕೇಳಿದ್ದೀರಿ ಅಲ್ಲಿ ಮಾದರಿಯ ಪ್ರಾಥಮಿಕ ಪಾತ್ರವು ಮತ್ತೆ ಭವಿಷ್ಯದಲ್ಲಿದೆ ಆದ್ದರಿಂದ ನಾವು ಮಾದರಿಗೆ ಕೆಲವು ಒಳಹರಿವುಗಳನ್ನು ನೀಡುತ್ತೇವೆ ನಾವು ಪ್ರಕ್ರಿಯೆಯನ್ನು ನಿರ್ವಹಿಸುವಾಗ ನಾವು ನೋಡುತ್ತಿರುವ ಅದೇ ಒಳಹರಿವು ಮತ್ತು ಪ್ರಕ್ರಿಯೆಯು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕೇಳಿ ಆದ್ದರಿಂದ ಮಾದರಿಯು ಒಂದು ಭವಿಷ್ಯವನ್ನು ಮಾಡುತ್ತದೆ ಅಂತಹ ಅನ್ವಯಗಳಲ್ಲಿ ಹೆಚ್ಚಿನ ನಿಷ್ಠೆ ಮಾದರಿಗಳನ್ನು ನಾವು ಬಯಸುತ್ತೇವೆ ಆದರೆ ನಾವು ಮಾದರಿಗಳನ್ನು ನಿಯಂತ್ರಣದಲ್ಲಿ ಬಳಸುವಾಗ ನಾನು ಇಲ್ಲಿ ಪಟ್ಟಿ ಮಾಡದಿದ್ದರೂ ಮಾದರಿಗಳು ಹೆಚ್ಚು ನಿಯಂತ್ರಣದಲ್ಲಿ ಬಳಸಲ್ಪಡುತ್ತವೆ ಅಲ್ಲಿ ಮಾದರಿ ಪ್ರಕ್ರಿಯೆ ಶಿರೋನಾಮೆ ಎಲ್ಲಿದೆ ಎಂಬ ಭವಿಷ್ಯವನ್ನು ಮಾಡುತ್ತದೆ ಮತ್ತು ನಂತರ ನಿಯಂತ್ರಕ ಪ್ರಕ್ರಿಯೆಯ ಪ್ರತಿಕ್ರಿಯೆ ಸೆಟ್ ಪಾಯಿಂಟ್ ಹತ್ತಿರ ಇರಿಸಿಕೊಳ್ಳಲು ಕ್ರಿಯೆಯನ್ನು ತೆಗೆದುಕೊಳ್ಳುತ್ತದೆ ಅಲ್ಲಿ ಅಂತಹ ಅನ್ವಯಗಳಲ್ಲಿ ಇದು ನಿಯಂತ್ರಣದಲ್ಲಿದೆ ನಾವು ಹೆಚ್ಚಿನ ನಿಷ್ಠೆ ಮಾದರಿಗಳ ಅಗತ್ಯವಿಲ್ಲ ನಾವು ಸಾಕಷ್ಟು ಅಂದಾಜು ಮಾದರಿಗಳೊಂದಿಗೆ ಕೆಲಸ ಮಾಡಬಹುದು ಮತ್ತು ಅಂತಿಮವಾಗಿ ನಾವು ವಿನ್ಯಾಸ ಮತ್ತು ಆಪ್ಟಿಮೈಸೇಶನ್ ಮತ್ತು ಇನ್ನಿತರ ಮಾದರಿಗಳ ಬಳಕೆಗಳನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಿಸ್ಸಂಶಯವಾಗಿ ಪಟ್ಟಿ ನಾನು ಇಲ್ಲಿ ನೀಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ಆದರೆ ಮಾದರಿಗಳ ಕೊನೆಯ ಬಳಕೆಗಳು ಬಹಳಷ್ಟು ಬದಲಾಗುತ್ತವೆ ಆದ್ದರಿಂದ ಮಾದರಿ ಮಾದರಿ ರೀತಿಯ ನಿಖರತೆ ಮಾದರಿಯ ಸ್ವರೂಪ ನೀವು ಸ್ಥಿರ ಸ್ಥಿತಿಯನ್ನು ಅಥವಾ ಕ್ರಿಯಾತ್ಮಕ ಮಾದರಿಯನ್ನು ನಿರ್ಮಿಸಲು ಬಯಸುವಿರಾ ಅಥವಾ ಸಮಯ ಡೊಮೇನ್ ಅಥವಾ ಆವರ್ತನ ಡೊಮೇನ್ ಮಾದರಿಯನ್ನು ನಿರ್ಮಿಸಲು ಬಯಸುವಿರಾ ಮತ್ತು ಅದು ನಿಜವಾಗಿಯೂ ಕೊನೆಯ ಬಳಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನೀವು ಹಿಂದಕ್ಕೆ ಕೆಲಸ ಮಾಡಬೇಕು ಮತ್ತು ನಂತರ ನೀವು ಯಾವ ರೀತಿಯ ಮಾದರಿಯನ್ನು ನಿರ್ಮಿಸಬೇಕೆಂದು ನಿರ್ಧರಿಸಬೇಕು ಸರಿ ಮಾದರಿ ಮತ್ತು ಪ್ರಕ್ರಿಯೆ ಮತ್ತು ಹೋಲಿಕೆಗಳ ನಡುವಿನ ವ್ಯತ್ಯಾಸದ ಅಂಶ ಸಹ ಸ್ಪಷ್ಟಪಡಿಸುವುದು ನಾನು ಪ್ರಕ್ರಿಯೆಯ ಮತ್ತು ಮಾದರಿಯ ಒಂದು ರೂಪರೇಖೆಯನ್ನು ಇಲ್ಲಿ ನಿಮಗೆ ತೋರಿಸುತ್ತಿದ್ದೇನೆ ಆದ್ದರಿಂದ ನೀವು ಪ್ರಕ್ರಿಯೆಯ ವಾಸ್ತುಶಿಲ್ಪವನ್ನು ಎಚ್ಚರಿಕೆಯಿಂದ ನೋಡಿದರೆ ಪ್ರಕ್ರಿಯೆಗೆ ಕಾರಣವಾಗುವ ಸಾಂದರ್ಭಿಕ ಮತ್ತು ದೈಹಿಕ ಒಳಹರಿವುಗಳಾಗಿದ್ದು ನಂತರ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುವ ಅಡಚಣೆಗಳಿವೆ ನೀವು ಯೋಚಿಸಬಹುದು ನೀವು ಯಾವುದೇ ಪ್ರಕ್ರಿಯೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಅದನ್ನು ವಾಸ್ತವವಾಗಿ ಈ ವಾಸ್ತುಶಿಲ್ಪಕ್ಕೆ ಎಸೆಯಬಹುದು ತದನಂತರ ಪ್ರಕ್ರಿಯೆಯು ಪ್ರತಿಕ್ರಿಯಿಸುತ್ತದೆ ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ನಾವು ಔಟ್ಪುಟ್ಗಳಾಗಿ ಕರೆದುಕೊಳ್ಳುತ್ತೇವೆ ಈಗ ಮಾದರಿಗಳು ನಿಮಗೆ ಆಸಕ್ತಿಯುಳ್ಳ ಉತ್ಪನ್ನಗಳನ್ನು ಕೂಡಾ ನೀಡುತ್ತವೆ ವಾಸ್ತವವಾಗಿ ಮಾದರಿಯ ಔಟ್ಪುಟ್ ಪ್ರಕ್ರಿಯೆಯ ಔಟ್ಪುಟ್ನಂತೆಯೇ ಇರುತ್ತದೆ ಆದರೆ ವಿಶಿಷ್ಟವಾಗಿ ಒಂದು ಮಾದರಿಯ ಔಟ್ಪುಟ್ ನೀವು ಊಹಿಸಲು ಬಯಸುವ ವೇರಿಯಬಲ್ ಮಾತ್ರವಲ್ಲ ಮತ್ತು ಮಾದರಿಗೆ ಒಳಹರಿವು ಪ್ರಕ್ರಿಯೆಗೆ ಹೋಗಬೇಕಾದ ದೈಹಿಕ ಒಳಹರಿವು ಅಗತ್ಯವಾಗಿರಬಾರದು ಮಾದರಿಯ ಒಳಹರಿವು ಸಾಮಾನ್ಯವಾಗಿ ಹೆಚ್ಚು ಅಥವಾ ಪ್ರಕ್ರಿಯೆಗೆ ಹೋಗುವ ಒಳಹರಿವುಗಳಂತೆಯೇ ಇರುತ್ತದೆ ಆದರೆ ಉದಾಹರಣೆಗೆ ನೀವು ಒಂದು ಕ್ರಿಯಾತ್ಮಕ ಮಾದರಿಯಲ್ಲಿ ನೋಡಿದರೆ ಕ್ರಿಯಾತ್ಮಕ ಮಾದರಿಯಲ್ಲಿ ಔಟ್ಪುಟ್ ಅನ್ನು ಪ್ರಸ್ತುತದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕಳೆದ ಏಕೆಂದರೆ ಟ್ರಾನ್ಸಿಷಿಯಂಗಳು ನಮಗೆ ಮುಖ್ಯವಾಗಿದೆ ಆದ್ದರಿಂದ ಮಾದರಿಗೆ ಒಳಹರಿವು ಪ್ರಸ್ತುತ ಇನ್ಪುಟ್ ಮಾತ್ರವಲ್ಲದೆ ಹಿಂದಿನದು ಸಹಾ ಆದರೆ ಪ್ರಕ್ರಿಯೆಯು ನೈಜ ಸಮಯದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ ಮತ್ತು ಅದು ಪ್ರಸ್ತುತ ಇನ್ಪುಟ್ ಅನ್ನು ಯಾವುದೇ ಕ್ಷಣದಲ್ಲಿ ಮಾತ್ರ ಸ್ವೀಕರಿಸುತ್ತದೆ ಕಳೆದವು ಆ ಸಮಯದಲ್ಲಿ ಸಂಭವಿಸಿದೆ ಇದಕ್ಕೆ ವಿರುದ್ಧವಾಗಿ ಮಾದರಿಯಲ್ಲಿ ನೀವು ಹಿಂದಿನ ಒಳಹರಿವಿನ ಆಹಾರವನ್ನು ಹೀಗೆ ನೀಡುತ್ತೀರಿ ಮತ್ತು ಭವಿಷ್ಯವನ್ನು ತಯಾರಿಸುತ್ತಾರೆ ಏಕೆಂದರೆ ಎಲ್ಲಾ ಗಣಿತಶಾಸ್ತ್ರದ ಅಮೂರ್ತತೆಯ ನಂತರ ಮಾದರಿ ತದನಂತರ ಕೆಲವು ಬಳಕೆದಾರ ವ್ಯಾಖ್ಯಾನಿಸಿದ ನಿಯತಾಂಕಗಳು ಮತ್ತು ಬಳಕೆದಾರ ನಿರ್ದಿಷ್ಟ ಇನ್ಪುಟ್ಗಳೂ ಸಹ ಇವೆ ಅವು ಸಿಸ್ಟಮ್ ನಿಯತಾಂಕಗಳೊಂದಿಗೆ ಮಾದರಿಗೆ ಒದಗಿಸಬೇಕಾಗುತ್ತದೆ ಆದ್ದರಿಂದ ವಾಸ್ತುಶಿಲ್ಪಗಳು ವಿಭಿನ್ನವಾಗಿವೆ ಆದರೆ ಮಾದರಿಯ ಅಂತಿಮ ಬಳಕೆಯು ಭವಿಷ್ಯದಲ್ಲಿ ಮೂಲಭೂತವಾಗಿ ನಿಮಗೆ ಆಸಕ್ತಿಯ ವೇರಿಯಬಲ್ ಅನ್ನು ಊಹಿಸುತ್ತದೆ ಆದ್ದರಿಂದ ಅದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಪ್ರಕ್ರಿಯೆಗೆ ಹೋಗುತ್ತಿರುವ ಒಳಹರಿವಿನೊಂದಿಗೆ ಮತ್ತು ಮಾದರಿಯೊಳಗೆ ಹೋಗುವ ಒಳಹರಿವಿನೊಂದಿಗೆ ಗೊಂದಲಗೊಳ್ಳಬೇಡಿ ಹಾಗಾಗಿ ಮಾದರಿಗಳನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನು ನಾವು ನೋಡೋಣ ಏಕೆಂದರೆ ಹೇಗೆ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ನಿರ್ಮಿಸುವುದು ಎಂಬುದರ ಕುರಿತು ಕೆಲವು ಒಳನೋಟಗಳನ್ನು ನಾವು ಪಡೆದುಕೊಳ್ಳಲು ಬಯಸುತ್ತೇವೆ ಮಾಡೆಲಿಂಗ್ಗೆ ಎರಡು ವಿಶಾಲವಾದ ವಿಧಾನಗಳಿವೆ ಒಂದು ವಿಧಾನವು ಮೂಲಭೂತತೆಗಳಿಂದ ಪ್ರಾರಂಭವಾಗುವುದು ಅಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಇನ್ನಿತರ ನಿಯಮಗಳನ್ನು ಮನವಿ ಮಾಡುತ್ತಾರೆ ಮೂಲಭೂತವಾಗಿ ವಿಜ್ಞಾನ ಆಧಾರಿತ ಅಥವಾ ಯಾಂತ್ರಿಕ ಮಾದರಿಗಳು ಇಲ್ಲಿ ನಾವು ಸಂರಕ್ಷಣೆ ನಿಯಮಗಳನ್ನು ಮುಖ್ಯವಾಗಿ ದ್ರವ್ಯರಾಶಿ ಶಕ್ತಿ ಆವೇಗ ಮತ್ತು ಉಷ್ಣಬಲ ವಿಜ್ಞಾನ ಮತ್ತು ದ್ರವ ಯಂತ್ರಶಾಸ್ತ್ರದಿಂದಲೂ ಕೆಲವು ರಚನಾತ್ಮಕ ಸಂಬಂಧಗಳನ್ನು ಬಳಸುತ್ತೇವೆ ಮತ್ತು ಮೂಲಭೂತವಾಗಿ ಸಮೀಕರಣಗಳ ಸಮೂಹವು ಅಂತಿಮವಾಗಿ ಒಂದು ಮಾದರಿ ಎಂದು ಕರೆಯುತ್ತೇವೆ ಈಗ ಅದು ಒಂದು ಮಾರ್ಗವಾಗಿದೆ ನಾವು ಡೇಟಾವನ್ನು ಅವಲಂಬಿಸಿರುವಂತೆ ನಾವು ವಿಜ್ಞಾನವನ್ನು ಅವಲಂಬಿಸದ ಇತರ ವಿಧಾನವು ತುಂಬಾ ವಿಭಿನ್ನವಾಗಿದೆ ಡೇಟಾ ವಿಜ್ಞಾನವಿದೆ ಆದರೆ ಪ್ರಾರಂಭಿಸಲು ಭೌತಶಾಸ್ತ್ರದ ವಿಜ್ಞಾನವನ್ನು ನಾವು ಅವಲಂಬಿಸುವುದಿಲ್ಲ ಸಮಯದ ಕೆಲವು ಹಂತದಲ್ಲಿ ನಾವು ಅಳವಡಿಸಿಕೊಳ್ಳಬಹುದು ಆದರೆ ಪ್ರಾರಂಭಿಸಲು ನಾವು ಡೇಟಾವನ್ನು ಅವಲಂಬಿಸಿರುತ್ತೇವೆ ಈ ವಿಧಾನವನ್ನು ಪ್ರಾಯೋಗಿಕ ಮಾಡೆಲಿಂಗ್ ವಿಧಾನ ಎಂದು ಕರೆಯಲಾಗುತ್ತದೆ ಮತ್ತು ಅದು ಡೇಟಾ ಚಾಲಿತ ವಿಧಾನ ಎಂದು ಕರೆಯಲ್ಪಡುತ್ತದೆ ಅಲ್ಲಿ ನಾನು ಆಸಕ್ತಿಯ ಅಸ್ಥಿರ ನಡುವಿನ ಸಂಬಂಧವನ್ನು ಗುರುತಿಸಲು ಡೇಟಾವನ್ನು ಬಳಸುತ್ತೇನೆ ವಿಶಿಷ್ಟವಾಗಿ ಇನ್ಪುಟ್ ಮತ್ತು ಔಟ್ಪುಟ್ ಮತ್ತು ಹೀಗೆ ಅಥವಾ ಕೆಲವೊಮ್ಮೆ ನಾವು ಸಮಯ ಸರಣಿಯ ಮಾದರಿ ಎಂದು ಕರೆಯುವ ಔಟ್ಪುಟ್ಗೆ ಒಂದು ಮಾದರಿಯನ್ನು ನಿರ್ಮಿಸಲು ಇಲ್ಲಿ ಡೇಟಾ ಗುರುತಿನ ಪ್ರಾಥಮಿಕ ಆಹಾರವಾಗಿದೆ ಡೇಟಾವಿಲ್ಲದೆ ಯಾವುದೇ ಪ್ರಾಯೋಗಿಕ ವಿಧಾನವಿಲ್ಲ ಪ್ರಾಯೋಗಿಕ ವಿಧಾನಗಳಿಂದ ಹೊರಬರುವ ರೀತಿಯ ಮಾದರಿಗಳನ್ನು ಬ್ಲಾಕ್ ಬಾಕ್ಸ್ ಮಾದರಿಗಳು ಎಂದು ಕರೆಯುತ್ತಾರೆ ವಿಶಿಷ್ಟವಾಗಿ ನೀವು ಪ್ರಕ್ರಿಯೆಯ ಯಾವುದೇ ಭೌತಶಾಸ್ತ್ರವನ್ನು ಸ್ಪಷ್ಟವಾಗಿ ಸೇರಿಸಿಕೊಳ್ಳದಿದ್ದರೆ ಪ್ರಕ್ರಿಯೆಯ ಕನಿಷ್ಟ ತಿಳುವಳಿಕೆಯೊಂದಿಗೆ ನೀವು ಕೆಲಸ ಮಾಡುತ್ತೀರಿ ಆದರೆ ಪ್ರಕ್ರಿಯೆಯ ಭೌತಶಾಸ್ತ್ರವನ್ನು ಸಂಯೋಜಿಸುವ ಯಾವುದೇ ಅವಕಾಶ ಇಲ್ಲ ಅಥವಾ ಪ್ರಕ್ರಿಯೆಯ ಬಗ್ಗೆ ನೀವು ತಿಳಿದಿರುವ ಯಾವುದೇ ಪ್ರಯೋಜನವಿಲ್ಲ ಎಂದು ಅರ್ಥವಲ್ಲ ನಿನ್ನಿಂದ ಸಾಧ್ಯ ನಿಮ್ಮ ಪ್ರಾಯೋಗಿಕ ಮಾದರಿಯಲ್ಲಿ ನೀವು ಮೊದಲಿನ ಜ್ಞಾನವನ್ನು ಸಂಯೋಜಿಸುತ್ತಿರುವಾಗ ಕಪ್ಪು ಛಾಯೆಯು ಬೂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಕೆಲವು ಪಾರದರ್ಶಕತೆಯನ್ನು ಹೊಂದಿಸುತ್ತದೆ ಮತ್ತು ಅಂತಹ ಮಾದರಿಗಳನ್ನು ಗ್ರೇ ಬಾಕ್ಸ್ ಮಾದರಿಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆ ವಿಷಯದಲ್ಲಿ ಮೊದಲ ತತ್ವಗಳ ಮಾದರಿಗಳನ್ನು ವಾಸ್ತವವಾಗಿ ಬಿಳಿ ಪೆಟ್ಟಿಗೆ ಮಾದರಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳು ಅತ್ಯಂತ ಪಾರದರ್ಶಕವಾಗಿವೆ ನಾನು ಮಾದರಿಯನ್ನು ನೋಡಿದರೆ ಮೊದಲ ತತ್ವಗಳ ಮಾದರಿ ಪ್ರಕ್ರಿಯೆಯ ಕೆಲವು ದೈಹಿಕ ಗುಣಲಕ್ಷಣಗಳೊಂದಿಗೆ ಪ್ರತಿ ಮಾದರಿಯನ್ನು ನಾನು ಆ ಮಾದರಿಯಲ್ಲಿ ಸಂಯೋಜಿಸಲು ಸಾಧ್ಯವಾಗುತ್ತದೆ ಆದರೆ ಅದು ಪ್ರಾಯೋಗಿಕ ಮಾದರಿಯ ಅಗತ್ಯವಾಗಿಲ್ಲ ಪ್ರಯೋಗಾತ್ಮಕ ಮಾದರಿಯು ಇನ್ಪುಟ್ ಮತ್ತು ಔಟ್ಪುಟ್ನ ನಡುವೆ ಕೆಲವು ಗಣಿತದ ಫಿಟ್ ಆಗಿರುತ್ತದೆ ಆದ್ದರಿಂದ ನಿಮಗೆ ಒಂದು ಸರಳ ಉದಾಹರಣೆ ನೀಡಲು ನಾವು ಪರೀಕ್ಷಾ ಚಾಲನೆಯ ಮೇಲೆ ಹೋಗುವಾಗ ವಾಹನವನ್ನು ಖರೀದಿಸಲು ಹೇಳುವುದಾದರೆ ನಮಗೆ ತಿಳಿದಿರುವ ಎಲ್ಲರೂ ವಾಹನವನ್ನು ತೆಗೆದುಕೊಳ್ಳುತ್ತಾರೆ ಕಾರಿನಲ್ಲಿ ಕುಳಿತುಕೊಳ್ಳಿ ಮತ್ತು ಕೆಲವು ತಿರುಗುವಿಕೆಯನ್ನು ಒಳಗೊಳ್ಳಲು ಒಳಹರಿವುಗಳನ್ನು ಸ್ಟೀರಿಂಗ್ ಚಕ್ರ ಮತ್ತು ಪೆಡಲ್ ವಿರಾಮಗಳನ್ನು ಸರಬರಾಜು ಇಂಧನವನ್ನು ಹೀಗೆ ಅನ್ವಯಿಸುತ್ತದೆ ಮತ್ತು ನಿಮಗೆ ತಿಳಿದಿರುವಂತೆ ಎಲ್ಲಾ ರೀತಿಯ ಬಗೆಯ ಇನ್ಪುಟ್ಗಳನ್ನು ನಾವು ನಿಜವಾಗಿಯೂ ವಾಹನವನ್ನು ಪರೀಕ್ಷಿಸಲು ಬಯಸುತ್ತೇವೆ ತದನಂತರ ವಾಹನದ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ ಆದ್ದರಿಂದ ಅಲ್ಲಿ ನಾವು ಏನು ಮಾಡುತ್ತಿರುವೆವು ನಾವು ಒಳಹರಿವುಗಳನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ವಾಹನದ ಪ್ರತಿಕ್ರಿಯೆಯನ್ನು ಗಮನಿಸಿ ನಮ್ಮ ಮಿದುಳಿನಲ್ಲಿ ಒಟ್ಟಾಗಿ ಇರಿಸಿ ಮಾನಸಿಕ ಮಾದರಿಯನ್ನು ನಿರ್ಮಿಸುತ್ತೇವೆ ನಾವು ಅಲ್ಲಿ ಒಂದು ಸಮೀಕರಣವನ್ನು ಬರೆಯಲು ಸಾಧ್ಯವಾಗದೆ ಇರಬಹುದು ನಾವು ಪ್ರಾಯೋಗಿಕ ಮಾದರಿಯನ್ನು ನಿರ್ಮಿಸುತ್ತಿದ್ದೇವೆ ನಾವು ಮೊದಲ ತತ್ವಗಳಿಂದ ಕಾರಿನ ಮಾದರಿಗಳನ್ನು ನಿಜವಾಗಿಯೂ ನಿರ್ಮಿಸುತ್ತಿಲ್ಲ ನಿಜಕ್ಕೂ ಅದು ಬಹಳ ಪ್ರಾಣಾಂತಿಕ ಮಾರ್ಗವಾಗಿದೆ ಎಂದು ನಾನು ಖಚಿತವಾಗಿ ಹೇಳುತ್ತೇನೆ ಆದರೆ ನಾವು ಅದನ್ನು ಎಂದಿಗೂ ಮಾಡಲಾರೆವು ಮತ್ತು ನಾವು ಇದನ್ನು ಯಾರೂ ಮಾಡುತ್ತಿಲ್ಲ ಮತ್ತೊಂದೆಡೆ ನಾವು ಎಂಜಿನಿಯರಿಂಗ್ ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಇನ್ನಿತರ ಎಂಜಿನಿಯರಿಂಗ್ ವಿನ್ಯಾಸದಲ್ಲಿ ಶಿಕ್ಷಣದಲ್ಲಿ ಕುಳಿತುಕೊಳ್ಳುತ್ತಿದ್ದಾಗ ಸಮೀಕರಣಗಳ ಮೂಲಕ ವಾಹನಗಳ ಯಾಂತ್ರಿಕತೆಗಳು ಏನೆಂದು ತಿಳಿಯಲು ಮೊದಲ ತತ್ವಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಹೀಗೆ ಮಾಡುತ್ತದೆ ಆದ್ದರಿಂದ ಅದು ತನ್ನ ಸ್ಥಾನವನ್ನು ಹೊಂದಿದೆ ಪ್ರಾಯೋಗಿಕ ಮಾಡೆಲಿಂಗ್ ತನ್ನ ಸ್ಥಾನವನ್ನು ಹೊಂದಿದೆ ಅಲ್ಲಿ ಬಹಳಷ್ಟು ಜನರು ಪ್ರಾಯೋಗಿಕ ಮಾಡೆಲಿಂಗ್ಗೆ ಬದಲಾಗುತ್ತಿದ್ದಾರೆ ಮುಖ್ಯವಾಗಿ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಅನೇಕ ಪ್ರಕ್ರಿಯೆಗಳು ಬಹಳ ಸಂಕೀರ್ಣವಾಗಿವೆ ಏಕೆಂದರೆ ನಾವು ಮೊದಲ ತತ್ವಗಳ ಮಾದರಿಯನ್ನು ಬರೆಯುತ್ತೇವೆ ಆದ್ದರಿಂದ ಪ್ರಾಯೋಗಿಕ ಅಥವಾ ಪ್ರಾಯೋಗಿಕ ವಿಧಾನವು ನೈಸರ್ಗಿಕ ಅವಲಂಬನೆಯಾಗಿದೆ ಮತ್ತು ಇದು ಮುಂದುವರಿಯುತ್ತದೆ ಅದು ಅಪಾರವಾದ ಸಮಯದಿಂದಲೂ ಇತ್ತು ಸಮಯ ಮನುಷ್ಯನಿಂದ ಮಾದರಿಗಳನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ ಅವಲೋಕನಗಳಿಂದ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಉಪನ್ಯಾಸದ ಉಳಿದ ಭಾಗಗಳಿಗೆ ಪ್ರಾಯೋಗಿಕ ವಿಧಾನಗಳ ಮೇಲೆ ನಾವು ಕೇಂದ್ರೀಕರಿಸುತ್ತೇವೆ ಆದರೆ ಹಾಗೆ ಮಾಡುವ ಮೊದಲು ನಾನು ಮೊದಲ ತತ್ವಗಳು ಮತ್ತು ಪ್ರಾಯೋಗಿಕ ಮಾಡೆಲಿಂಗ್ ವಿಧಾನಗಳ ನಡುವಿನ ಕೆಲವು ಪ್ರಮುಖ ವ್ಯತ್ಯಾಸಗಳಿಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಮೊದಲ ತತ್ವಗಳ ಮಾದರಿಗಳಿಗೆ ನಿಜವಾಗಿ ಭರವಸೆ ನೀಡುತ್ತಿರುವ ಜನರಿದ್ದಾರೆ ಮತ್ತು ಹೇಳುತ್ತಾರೆ ಅದು ಅತ್ಯುತ್ತಮ ತದನಂತರ ಪ್ರಾಯೋಗಿಕ ಮಾದರಿಗಳ ಪರವಾಗಿ ವಾದಿಸುವ ಜನರು ಇನ್ನೂ ಇದ್ದಾರೆ ಆದರೆ ಯಾವ ಮಾದರಿಯ ವಿಧಾನವು ಅತ್ಯುತ್ತಮವಾದುದು ಎಂಬುದರ ಬಗ್ಗೆ ನಿರ್ಣಾಯಕ ನಿಯಮಗಳಿಲ್ಲ ಅದು ನಿಜವಾಗಿಯೂ ಆ ಪ್ರಶ್ನೆಗೆ ಉತ್ತರವನ್ನು ನಿರ್ಧರಿಸುತ್ತದೆ ಮತ್ತು ಅದರ ಮೂಲಕ ಒಂದು ಸಾಮಾನ್ಯವಾದ ಅರ್ಥ ವಿಧಾನವನ್ನು ತೆಗೆದುಕೊಳ್ಳಬೇಕು ಮತ್ತು ಒಂದು ತಟಸ್ಥ ವಿಧಾನ ಆದರೆ ಈ ವಿಧಾನಗಳು ಪ್ರತಿಯೊಂದೂ ಪ್ರಸ್ತಾಪಿಸಲು ಯಾವ ಪ್ರಯೋಜನಗಳನ್ನು ಅಥವಾ ಲಾಭಗಳನ್ನು ಮತ್ತು ಅರ್ಥಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಮೊದಲ ತತ್ವಗಳ ಅನುಸರಣೆಯೊಂದಿಗೆ ನಾವು ಸಾಂದರ್ಭಿಕವಾಗಿ ದೈಹಿಕವಾಗಿ ಅರ್ಥಪೂರ್ಣ ಮಾದರಿಗಳನ್ನು ಪಡೆಯುತ್ತೇವೆ ಮತ್ತು ಪ್ರಕ್ರಿಯೆಯ ನಡವಳಿಕೆಯನ್ನು ಊಹಿಸುವ ಅದರ ಸಾಮರ್ಥ್ಯವು ವ್ಯಾಪಕ ಕಾರ್ಯಾಚರಣೆಯ ಪರಿಸ್ಥಿತಿಗಳ ಮೇಲೆ ಉತ್ತಮವಾಗಿದೆ ಹೇಗಾದರೂ ಅವರು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಲು ಕಷ್ಟ ವಿಶಿಷ್ಟವಾಗಿ ನಾನ್ರೇನಿಯರ್ ಡಿಫರೆನ್ಷಿಯಲ್ ಸಮೀಕರಣಗಳಾದ ODE ಗಳು ಮತ್ತು PDE ಗಳೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ ಮತ್ತು ಆ ಮಾದರಿಗಳು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಬಹುದು ಮತ್ತು ಗಣನೀಯ ಪ್ರಯತ್ನವನ್ನು ಪರಿಹರಿಸಬಹುದು ಆದರೆ ಪ್ರಾಯೋಗಿಕ ವಿಧಾನಗಳು ಮಾದರಿಗಳನ್ನು ಆರಿಸುವುದರಲ್ಲಿ ಬಹಳಷ್ಟು ನಮ್ಯತೆಯನ್ನು ನೀಡುತ್ತವೆ ಮೊದಲ ತತ್ವಗಳ ವಿಧಾನದಲ್ಲಿ ನಾನು ಹೊಂದಿರುವ ಮಾದರಿಯ ರಚನೆಯ ಕುರಿತು ನನಗೆ ಯಾವುದೇ ಹೇಳಿಕೆಯಿಲ್ಲ ನಾನು ಅನ್ವಯಿಸುವ ಕಾನೂನುಗಳು ಯಾವುದಾದರೂ ನನಗೆ ನೀಡಿ ನಾನು ಅಂತಹ ರೀತಿಯ ಮಾದರಿಗಳೊಂದಿಗೆ ಇರಬೇಕು ಸಹಜವಾಗಿ ನಾನು ಕೆಲವು ಅಂದಾಜುಗಳನ್ನು ನಿರ್ಮಿಸಲು ಆಯ್ಕೆ ಮಾಡಬಹುದು ಆದರೆ ಆ ಅಂದಾಜುಗಳು ಕೂಡಾ ಜಟಿಲವಾಗಿದೆ ಪ್ರಾಯೋಗಿಕ ಮಾದರಿಯೊಂದಿಗೆ ನಾನು ಆಸಕ್ತಿಯ ಅಸ್ಥಿರಗಳ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಅಥವಾ ನಕ್ಷೆ ಮಾಡಲು ಸಹಾಯ ಮಾಡುವ ಗಣಿತೀಯ ಫಿಟ್ ಅನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಉತ್ತಮ ಭವಿಷ್ಯವಾಣಿಗಳನ್ನು ಮಾಡಲು ನನಗೆ ಸಹಾಯ ಮಾಡುವ ನಕ್ಷೆ ಸಹ ಅದು ಇಲ್ಲಿದೆ ಆದ್ದರಿಂದ ನಾನು ಹೆಚ್ಚು ಸರಳವಾದ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆದರೆ ಸರಳವಾದ ಮಾದರಿ ಅಲ್ಲ ಮತ್ತು ಆ ನಮ್ಯತೆ ನಿಜವಾಗಿಯೂ ಪ್ರಾಯೋಗಿಕ ಮಾದರಿಯನ್ನು ದೊಡ್ಡದಾಗಿ ನೀಡುತ್ತದೆ ಬಹಳಷ್ಟು ಮಂದಿ ನಿಜವಾಗಿಯೂ ಅದಕ್ಕೆ ಆದ್ಯತೆ ನೀಡುತ್ತಾರೆ ವಿಶೇಷವಾಗಿ ನಿಯಂತ್ರಣದಲ್ಲಿದ್ದಾರೆ ಆದ್ದರಿಂದ ತುಲನಾತ್ಮಕವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸಲು ಮತ್ತು ಸುಲಭವಾಗಿ ಅನುಕರಿಸಲು ಸಾಧ್ಯವಿದೆ ಆದಾಗ್ಯೂ ಅವರಿಗೆ ಒಳ್ಳೆಯ ಅಂದಾಜು ಕ್ರಮಾವಳಿಗಳು ಬೇಕಾಗುತ್ತದೆ ಏಕೆಂದರೆ ನೀವು ಮಾದರಿಯ ಮಾನದಂಡಗಳನ್ನು ಅಂದಾಜು ಮಾಡಲು ಮತ್ತು ಅಲ್ಲಿ ಗಣನೀಯ ಗಣನೀಯ ಪ್ರಯತ್ನವನ್ನು ಮಾಡಬಹುದು ಆದ್ದರಿಂದ ಅಲ್ಲಿಗೆ ಯಾವುದೇ ತಪ್ಪಿಸೂ ಇಲ್ಲ ಮೊದಲ ತತ್ವಗಳ ಮಾದರಿಗಳು ನಮಗೆ ಪರಿಣಾಮಕಾರಿಯಾಗಿ ಮತ್ತು ವಿಶ್ವಾಸಾರ್ಹವಾದ ಮಾದರಿಗಳನ್ನು ನೀಡುತ್ತವೆ ಆದರೆ ನಿಮ್ಮ ಡೇಟಾವನ್ನು ಪ್ರಾಯೋಗಿಕ ಮಾದರಿಗಳು ಉತ್ತಮವಾಗಿವೆ ಈಗ ಇದು ಒಂದು ಪ್ರಾಯೋಗಿಕ ವಿಧಾನದ ಅತ್ಯಂತ ಸಾಮಾನ್ಯ ಟೀಕೆಯಾಗಿದೆ ಆದರೆ ನೀವು ಆ ವಿಮರ್ಶೆಯನ್ನು ಗಣನೆಗೆ ತೆಗೆದುಕೊಂಡಾಗ ಜಾಗರೂಕರಾಗಿರಬೇಕು ಸ್ಪಷ್ಟವಾಗಿ ಒಂದು ಮಾದರಿಯ ತರಬೇತಿಗೆ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯಂತೆ ಅತ್ಯಧಿಕವಾಗಿ ನೀವು ವಿದ್ಯಾರ್ಥಿಗಳಿಗೆ ನಂತರ ಕೇಳಬೇಕಾದ ಯಾವುದೇ ಪ್ರಶ್ನೆಗಳು ಅಥವಾ ನೀವು ವಿದ್ಯಾರ್ಥಿಗಳನ್ನು ನಿಜವಾಗಿಯೂ ಪರೀಕ್ಷಿಸಲು ಹೋಗುತ್ತಿರುವಿರಿ ನೀವು ಏನು ಕಲಿಸಿದಿರಿ ಎಂಬುದನ್ನು ಅವಲಂಬಿಸಿರುತ್ತದೆ ನೀವು ಕೋರ್ಸ್ ನ ವಿದ್ಯಾರ್ಥಿಗೆ ಪ್ರಶ್ನೆಯನ್ನು ಕೇಳಲು ಹೋದರೆ ನೀವು ಕಲಿಸದೆ ಇರುವ ಒಂದು ವಿಭಿನ್ನ ವಿಷಯದ ಬಗ್ಗೆ ನಂತರ ನಿಸ್ಸಂಶಯವಾಗಿ ವಿದ್ಯಾರ್ಥಿಯು ಹೆಚ್ಚಿನ ಸಂಭವನೀಯತೆಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಪ್ರಾಯೋಗಿಕ ಮಾದರಿಯಂತೆಯೇ ಇರುತ್ತದೆ ನೀವು ಡೇಟಾದಿಂದ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಆದ್ದರಿಂದ ನೀವು ಒಂದು ಮಾದರಿ ರಚನೆ ಮತ್ತು ಡೇಟಾವನ್ನು ಆಯ್ಕೆ ಮಾಡಿ ಅಂದಾಜು ಅಲ್ಗಾರಿದಮ್ ಸಹಾಯದಿಂದ ಅವುಗಳನ್ನು ಒಟ್ಟಿಗೆ ತರಬಹುದು ಮತ್ತು ನಂತರ ಡೇಟಾವನ್ನು ಅರ್ಥಮಾಡಿಕೊಳ್ಳಲು ಮಾದರಿಯನ್ನು ಒತ್ತಾಯಿಸಿ ನೀವು ಸರಿಯಾದ ಮಾದರಿ ರಚನೆ ಮತ್ತು ಸರಿಯಾದ ಅಂದಾಜು ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡಿದರೆ ವಿಷಯಗಳನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಡೇಟಾದಲ್ಲಿ ಪ್ರಸ್ತುತವಾಗಿರುವ ಕಾರ್ಯಾಚರಣಾ ಸ್ಥಿತಿಗತಿಗಳ ಪ್ರಕ್ರಿಯೆಯ ಮೂಲತತ್ವವನ್ನು ಅದು ಸೆರೆಹಿಡಿದಿದೆ ಅದು ಡೇಟಾವನ್ನು ರಚಿಸಲಾಗಿದೆ ಈಗ ನೀವು ಒಂದು ವಿಭಿನ್ನ ಆಪರೇಟಿಂಗ್ ಷರತ್ತಿನಿಂದ ಒಂದು ಸಂಪೂರ್ಣವಾಗಿ ಹೊಸ ಡೇಟಾ ಸೆಟ್ ಅನ್ನು ಪ್ರಸ್ತುತಪಡಿಸಲಿದ್ದರೆ ಪ್ರಕ್ರಿಯೆಯು ರೇಖೀಯ ಮತ್ತು ಅದಕ್ಕಿಂತಲೂ ಮುಗಿಯದ ಹೊರತು ಮಾದರಿಯು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬಹುದು ಆದ್ದರಿಂದ ಮಾತನಾಡಲು ಪ್ರಾಯೋಗಿಕ ಮಾದರಿಯ ಬಹಿರ್ಗಣನೆ ಸಾಮರ್ಥ್ಯಗಳು ಯಾವಾಗಲೂ ಪ್ರಶ್ನಾರ್ಹವಾಗಿವೆ ಆದರೆ ನೀವು ಮಾದರಿಯನ್ನು ಹೇಗೆ ತರಬೇತಿ ನೀಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ ಆ ಮಾದರಿಯು ಆಪರೇಟಿಂಗ್ ಷರತ್ತುಗಳ ವ್ಯಾಪಕ ಶ್ರೇಣಿಯನ್ನು ತೋರಿಸಿದಲ್ಲಿ ಹೌದು ಆದ್ದರಿಂದ ಮಾದರಿಯು ನಿಮಗಾಗಿ ಉತ್ತಮ ಕೆಲಸವನ್ನು ಮಾಡುತ್ತದೆ ಆದರೆ ಯಾವುದೇ ಸಂದರ್ಭದಲ್ಲಿ ಮಾದರಿಯು ತುಂಬಾ ಸಂಕೀರ್ಣವಾಗಿದ್ದರೆ ನಮಗೆ ಬೇರೆ ಆಯ್ಕೆಗಳಿಲ್ಲ ನಾವು ಆಯ್ಕೆ ಮಾಡಬೇಕು ನಾವು ಪ್ರಾಯೋಗಿಕ ಮಾದರಿಯನ್ನು ಅವಲಂಬಿಸಬೇಕಾಗಿದೆ ಒಂದು ಪ್ರಕ್ರಿಯೆಯು ಯಾದೃಚ್ಛಿಕವಾಗಿದ್ದಾಗ ಅದು ಸಂಭವನೀಯವಾಗಿದೆ ಮತ್ತು ಈ ಭಾಗವನ್ನು ಕೊನೆಯ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ಮೊದಲ ತತ್ವಗಳ ಮಾದರಿಗಳು ನಿಮ್ಮ ಪಾರುಗಾಣಿಕಾಕ್ಕೆ ಕಷ್ಟಕರವಾಗಿ ಬರುತ್ತವೆ ಯಾವುದೇ ಆಯ್ಕೆಯಿಲ್ಲ ಆದರೆ ಸಮಯ ಸರಣಿಯ ಮಾದರಿಗಳಂತೆ ನಾವು ಕರೆಯುವ ಡೇಟಾದಿಂದ ಮಾದರಿಗಳನ್ನು ನಿರ್ಮಿಸಲು ಆದ್ದರಿಂದ ಪ್ರಾಯೋಗಿಕ ಮಾದರಿಗಳು ನೀವು ಮಿತಿಗಳ ಬಗ್ಗೆ ತಿಳಿದಿರುವವರೆಗೂ ಅವರಿಗೆ ಪರವಾಗಿ ಬಹಳಷ್ಟು ಅಂಕಗಳನ್ನು ಹೊಂದಿವೆ ಮಾದರಿ ಗುಣಮಟ್ಟವು ಅವಿಭಾಜ್ಯ ಮಿತಿಯನ್ನು ಅಕ್ಷಾಂಶ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ನೀವು ಅದನ್ನು ನೆನಪಿನಲ್ಲಿಟ್ಟುಕೊಂಡರೆ ಪ್ರಾಯೋಗಿಕ ಮಾದರಿಯ ವಿಧಾನಕ್ಕೆ ನೀವು ನಿಜವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾರಿರಿ ನಿಜವಾಗಿಯೂ ಬಹಳಷ್ಟು ಬುದ್ಧಿವಂತಿಕೆಯೊಂದಿಗೆ ನಡೆದುಕೊಳ್ಳಿ ಆದ್ದರಿಂದ ಈಗ ನಾವು ಸರಿಸಲು ಮತ್ತು ದ್ರವ ಮಟ್ಟದ ಸಿಸ್ಟಮ್ಗಾಗಿ ಅಭಿವೃದ್ಧಿಪಡಿಸುವ ವಿಭಿನ್ನ ರೀತಿಯ ಮಾದರಿಗಳ ಬಗ್ಗೆ ಭಾವನೆಯನ್ನು ನೀಡೋಣ ಈಗ ಇದು ನಮ್ಮ ಮನೆಗಳಲ್ಲಿ ಎಲ್ಲೆಡೆ ನಾವು ನೋಡುತ್ತಿರುವ ಸರಳ ವ್ಯವಸ್ಥೆಯಾಗಿದೆ ಮತ್ತು ಕೈಗಾರಿಕೆಗಳಲ್ಲಿಯೂ ಹಡಗಿನಲ್ಲಿ ಅಥವಾ ಟ್ಯಾಂಕ್ಗೆ ಬರುವ ಹರಿವು ನಿಮಗೆ ಇಷ್ಟವಾದಲ್ಲಿ ಮತ್ತು ಟ್ಯಾಂಕ್ನಲ್ಲಿ ದ್ರವದ ಕೆಲವು ಸಂಗ್ರಹವಿದೆ ಮತ್ತು ನಂತರ ಒಂದು ಔಟ್ಲೆಟ್ ಹರಿವು ಇದೆ ಒಳ ಮತ್ತು ಹೊರಹರಿವಿನ ಹರಿವುಗಳು ಕವಾಟಗಳಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ನಾವು ಹೇಳುವುದಾದರೆ ಒಳಹರಿವಿನ ಹರಿವಿನ ಬದಲಾವಣೆಯು ದ್ರವ ಮಟ್ಟವನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ನನಗೆ ಆಸಕ್ತಿ ಇದೆ ಇದು ತುಂಬಾ ಮುಖ್ಯವಾಗಿದೆ ಏಕೆಂದರೆ ನಮ್ಮ ಶೌಚಾಲಯಗಳಲ್ಲಿನ ಚಿಗುರು ವ್ಯವಸ್ಥೆಗಳನ್ನು ನೋಡೋಣ ದ್ರವ ಮಟ್ಟವನ್ನು ಹರಿವು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ಅವು ಆಧರಿಸಿವೆ ಅಲ್ಲಿ ದ್ರವ ಮಟ್ಟವನ್ನು ನಿಯಂತ್ರಿಸುವ ಒಂದು ಯಾಂತ್ರಿಕ ಸಾಧನವನ್ನು ನೀವು ಹೊಂದಿದ್ದೀರಿ ಆದರೆ ಕೈಗಾರಿಕೆಗಳಲ್ಲಿ ದ್ರವ ಮಟ್ಟವನ್ನು ನಿಯಂತ್ರಿಸುವ ಸ್ವಯಂಚಾಲಿತ ನಿಯಂತ್ರಕಗಳು ಇವೆ ಎಲ್ಲಾ ಸಂದರ್ಭಗಳಲ್ಲಿ ಇನ್ಲೆಟ್ ಹರಿವಿನಲ್ಲಿ ಬದಲಾವಣೆಯು ಬಂದಾಗ ದ್ರವ ಮಟ್ಟವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಈಗ ಮೊದಲ ಸನ್ನಿವೇಶವು ಬಹುಶಃ ನಾನು ಅದರ ಸ್ಥಿರ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ ಔಟ್ಲೆಟ್ ಹರಿವು ಮತ್ತು ದ್ರವದ ಮಟ್ಟವು ಹೇಗೆ ಸಂಬಂಧಿಸಿವೆ ಏಕೆಂದರೆ ಅದು ವಾಸ್ತವವಾಗಿ ಒಳಹರಿವಿನ ಹರಿವು ಮತ್ತು ದ್ರವದ ಮಟ್ಟಕ್ಕೆ ನಡುವೆ ಅಂತಿಮವಾಗಿ ಮಾದರಿಯ ಭಾಗವಾಗುತ್ತದೆ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ನಾವು ಬರ್ನೌಲ್ಲಿಯ ತತ್ವ ದ್ರವ ಯಂತ್ರಶಾಸ್ತ್ರ ಮತ್ತು ಇನ್ನಿತರರಿಂದ ತಿಳಿದಿದೆ ಔಟ್ಲೆಟ್ ಹರಿವು ಮತ್ತು ಜನರ ಬಗ್ಗೆ ಮಾತನಾಡುವ ದ್ರವ ಮಟ್ಟದ ನಡುವಿನ ಸಂಬಂಧವನ್ನು ನಾವು ಪಡೆಯಬಹುದು ಮತ್ತು ಔಟ್ಲೆಟ್ ಹರಿವು ದ್ರವ ಮಟ್ಟದ ವರ್ಗಮೂಲಕ್ಕೆ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಇದನ್ನು ಸ್ಥಿರವಾದ ರಾಜ್ಯ ಮಾದರಿ ಎಂದು ಕರೆಯಲಾಗುತ್ತದೆ ಇದು ಸ್ಥಿರ ಸ್ಥಿತಿಯಲ್ಲಿದೆ ಎಲ್ಲಾ ವಿವಿಧ ಸ್ಥಿರ ರಾಜ್ಯಗಳಲ್ಲಿ ಒಂದು ಪ್ರಯೋಗವನ್ನು ನಿರ್ವಹಿಸುತ್ತವೆ ಔಟ್ಲೆಟ್ ಹರಿವಿನ ಪ್ರಮಾಣ ಮತ್ತು ದ್ರವ ಮಟ್ಟವನ್ನು ಅಳೆಯಿರಿ ದ್ರವ ಮಟ್ಟದ ವರ್ಗಮೂಲವನ್ನು ಔಟ್ಲೆಟ್ ಹರಿವಿನ ಪ್ರಮಾಣವನ್ನು ಕಥಾವಸ್ತುವನ್ನು ರೂಪಿಸಿ ನೀವು ಹೆಚ್ಚು ಅಥವಾ ಕಡಿಮೆ ರೇಖೆಯನ್ನು ನೋಡಬೇಕು ಸರಿ ನೀವು ಪ್ರಯೋಗಕ್ಕೆ ಪ್ರವೇಶವನ್ನು ಹೊಂದಿದ್ದರೆ ನೀವು ಅದನ್ನು ಪ್ರಯತ್ನಿಸಬೇಕು ಮತ್ತು ಇದು ಸರಿಯಾಗಿಲ್ಲ ಎಂದು ನೀವು ನೋಡುತ್ತೀರಿ ಆದರೆ ಇದು ಸಾಕಷ್ಟು ಒಳ್ಳೆಯ ಮಾದರಿಯಾಗಿದೆ ಈಗ ನಾವು ಅಂತಿಮವಾಗಿ ಕ್ರಿಯಾತ್ಮಕ ಮಾದರಿಯನ್ನು ಬಯಸುತ್ತೇನೆ ಎಂದು ಹೇಳಿದರು ಅದು ಸ್ಥಿರ ಸ್ಥಿತಿಯಲ್ಲಿ ಮಾತ್ರವಲ್ಲ ಎರಡು ಸ್ಥಿರ ರಾಜ್ಯಗಳ ನಡುವೆ ದ್ರವ ಮಟ್ಟವು ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಪ್ರವೇಶದ್ವಾರದಲ್ಲಿ ಬದಲಾವಣೆಯು ಇದ್ದಾಗ ಇದಕ್ಕಾಗಿ ನಾವು ಸಾಮೂಹಿಕ ಸಂರಕ್ಷಣೆ ನಿಯಮಕ್ಕೆ ಸಾಮೂಹಿಕ ಸಮತೋಲನವನ್ನು ಅನ್ವಯಿಸಿದ ವಸ್ತು ಸಮತೋಲನವನ್ನು ಬರೆಯಬೇಕಾಗಿದೆ ಮತ್ತು ನಾವು ಅದಮ್ಯ ಹರಿವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಒಂದು ವಿಭಿನ್ನ ಸಮೀಕರಣದೊಂದಿಗೆ ಕೊನೆಗೊಳ್ಳುತ್ತೇವೆ ಮೊದಲ ಆದೇಶದ ವಿಭಿನ್ನ ಸಮೀಕರಣ ದುರದೃಷ್ಟವಶಾತ್ ನಾನ್ ಪ್ರಕೃತಿಯಲ್ಲಿ ಲೈನ್ ಆದ್ದರಿಂದ ನೀವು ಇಲ್ಲಿ ನೋಡುವ ಸಮೀಕರಣವು ಎರಡು ವಿಷಯಗಳನ್ನು ಅನ್ವಯಿಸುವ ಮೂಲಕ ಬಂದಿದೆ ಒಂದು ಸಾಮೂಹಿಕ ಸಂರಕ್ಷಣೆ ಕಾನೂನು ಮತ್ತು ಎರಡು ನಾವು ಈಗ ಒಂದು ಅಭಿವೃದ್ಧಿಪಡಿಸಿದ ಸ್ಥಿರವಾದ ಸ್ಥಿತಿಯ ಮಾದರಿ ಈಗ ನಾನು ಇದನ್ನು ಅನುಕರಿಸಬಹುದು ನಾನು ಮೊದಲೇ ಹೇಳಿದಂತೆ ಇದು ಮೊದಲ ತತ್ವಗಳ ಮಾದರಿಯಾಗಿದೆ ಇದನ್ನು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಲು ಯಾವುದೇ ಮಾರ್ಗಗಳಿಲ್ಲ ನಾನು ಸಂಖ್ಯಾ ಪರಿಹಾರವನ್ನು ಬಳಸಬೇಕಾಗುವುದು ಮೂಲಭೂತವಾಗಿ ದ್ರವ ಮಟ್ಟದ ಪ್ರೊಫೈಲ್ ಅನ್ನು ನಿರ್ಧರಿಸಲು ಸಂಖ್ಯಾತ್ಮಕ ಏಕೀಕರಣ ತಂತ್ರಗಳನ್ನು ಬಳಸಿ ಪ್ರೊಫೈಲ್ ಇನ್ಪುಟ್ ಪ್ರೊಫೈಲ್ಗಾಗಿ ಇನ್ಲೆಟ್ ಹರಿವು ಈಗ ವಿಶ್ಲೇಷಣಾತ್ಮಕ ಪರಿಹಾರವನ್ನು ಹೊಂದಲು ನಾನು ಏನು ಮಾಡಬಹುದು ಪ್ರವೇಶ ರೇಖೆಯ ಬದಲಾವಣೆಯು ತುಂಬಾ ಕಾಡು ಎಂದು ನಾನು ಭಾವಿಸಿದ್ದೇನೆ ಆದ್ದರಿಂದ ನಾನು ಈ ರೇಖಾತ್ಮಕವಲ್ಲದ ಮಾದರಿಯನ್ನು ರೇಖೀಯ ಎಂದು ಅಂದಾಜು ಮಾಡಬಲ್ಲೆ ದ್ರವ ಮಟ್ಟ ಮತ್ತು ಒಳಹರಿವು ಹರಿಯುವ ನಡುವೆ ರೇಖಾತ್ಮಕ ಸಂಬಂಧ ಇದೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಊಹೆ ಸಾಕಷ್ಟು ಸಮಂಜಸವಾಗಿದೆ ಆದ್ದರಿಂದ ನಾವು ಎರಡು ವರ್ಗಗಳ ಮೂಲವಾಗಿದ್ದರೆ ODE ನಲ್ಲಿ ರೇಖಾತ್ಮಕವಲ್ಲದ ಮೂಲವನ್ನು ಅಂದಾಜು ಮಾಡಲಾಗುವುದಿಲ್ಲ ಆದ್ದರಿಂದ ಟೇಲರ್ ಸೀರೀಸ್ ವಿಸ್ತರಣೆಯನ್ನು ಬಳಸಿಕೊಂಡು ರೇಖಾತ್ಮಕವಾದ ಒಂದು ಜೊತೆ ನಾವು ಅಂದಾಜು ಮಾಡಬಹುದು ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ನಾವು ಚೌಕದ ಮೂಲದ ಮೊದಲ ಕ್ರಮಾಂಕದ ಅಂದಾಜಿನೊಂದಿಗೆ ಅಂದಾಜು ಮಾಡಿದ್ದೇವೆ ಮತ್ತು ನಾವು ಅಂದಾಜು ಮಾಡುವಾಗ ಸಾಮಾನ್ಯವಾಗಿ ಅಂದಾಜುಗಳು ನಾಮಮಾತ್ರದ ಒಂದು ಆಪರೇಟಿಂಗ್ ಸ್ಥಿತಿಯ ಸಮೀಪದಲ್ಲಿದೆ ಮತ್ತು ಆದ್ದರಿಂದ ನಾವು ಈ ODE ಅನ್ನು ಒಂದು ರೇಖೀಯ ಅಂದಾಜು ಮಾದರಿ ಇದು ಇನ್ನೂ ಮೊದಲ ತತ್ವಗಳ ಮಾದರಿ ಆದರೆ ಇದು ಅಂದಾಜು ಮಾದರಿಯಾಗಿದೆ ಆದರೆ ಈಗ ಮಾದರಿ ವಿಚಲನ ವ್ಯತ್ಯಾಸಗಳೆಂದು ಕರೆಯಲ್ಪಡುವ ಪರಿಭಾಷೆಯಲ್ಲಿದೆ ಅದು ನಿಮ್ಮ ಉಲ್ಲೇಖ ಆಪರೇಟಿಂಗ್ ಪಾಯಿಂಟ್ನಿಂದ ಎಷ್ಟು ದೂರದಲ್ಲಿದೆ ಸಾಮಾನ್ಯವಾಗಿ ಸ್ಥಿರ ಸ್ಥಿತಿಯಂತೆ ಆಯ್ಕೆಮಾಡಲಾಗಿದೆ ಮತ್ತೊಂದೆಡೆ ನಾನು ಹೇಳಬಹುದು ನಿಮಗೆ ಗೊತ್ತಾ ಈ ಯಾವುದೇ ಸಂಭಾಷಣೆಯ ಕಾನೂನುಗಳು ಮತ್ತು ಕವಾಟ ಸಮೀಕರಣ ಇನ್ನೂ ನನಗೆ ಗೊತ್ತಿಲ್ಲ ನಾವು ಪ್ರಾಯೋಗಿಕ ಮಾದರಿಗೆ ಹೊಂದಿಕೊಳ್ಳಲು ಆಯ್ಕೆ ಮಾಡುತ್ತೇವೆ ಮತ್ತು ಎರಡು ಸಾಧ್ಯತೆಗಳಿವೆ ಬೂದು ಪೆಟ್ಟಿಗೆ ಮತ್ತು ಕಪ್ಪು ಬಾಕ್ಸ್ ಮಾದರಿ ಇದ್ದಕ್ಕಿದ್ದಂತೆ ಈ ಪ್ರಾಯೋಗಿಕ ವಿಧಾನದಲ್ಲಿ ಅದನ್ನು ಸಂರಕ್ಷಣೆ ದ್ರವ್ಯರಾಶಿ ಬರೆಯುವುದು ತುಂಬಾ ಕಷ್ಟವಲ್ಲ ಎಂದು ನಾನು ಕಂಡುಕೊಳ್ಳುತ್ತೇನೆ ಆದ್ದರಿಂದ ನಾನು ಬರೆಯುತ್ತೇನೆ ಮತ್ತು ಮಾದರಿಯು ಹೇಗೆ ಮೂರು ರೀತಿ ಕಾಣುತ್ತದೆ ಎಂಬುದರ ಬಗ್ಗೆ ನನಗೆ ಸ್ವಲ್ಪ ಕಲ್ಪನೆ ಇದೆ ಆದರೆ ಈಗ ನಾವು ನಿರಂತರ ಸಮಯದಲ್ಲಿ ಇರುವುದಿಲ್ಲ ಏಕೆಂದರೆ ನಾವು ಡೇಟಾದಿಂದ ಮಾದರಿಗಳನ್ನು ನಿರ್ಮಿಸಲು ಹೋಗುತ್ತೇವೆ ಮತ್ತು ಸಮಯವು ಸ್ಯಾಂಪಲ್ಡ್ ಸಮಯದಲ್ಲಿ ಮಾತ್ರ ಲಭ್ಯವಿರುತ್ತದೆ ಅದು ಪ್ರತಿ ಹಂತದಲ್ಲಿಯೂ ಲಭ್ಯವಿಲ್ಲ ಆದ್ದರಿಂದ ನಾವು k ವಿವೇಚನಾಯುಕ್ತ ಸಮಯ k ಗೆ ನಿರಂತರ ಸಮಯ ವೇರಿಯೇಬಲ್ ಸಮಯ t ನಿಂದ ಚಲಿಸುತ್ತೇವೆ ಇಲ್ಲಿ ಕೆ ನಾಲ್ಕು ಸಂದರ್ಭದಲ್ಲಿ ಸ್ಯಾಂಪಲ್ ಉದಾಹರಣೆಗೆ ಕೆ ಸ್ಯಾಂಪ್ಲಿಂಗ್ ಇನ್ಸ್ಟಂಟ್ಗೆ ನಿಂತಿದೆ ನಾನು ಈಗ ಗಮನಿಸುತ್ತಿದ್ದೇನೆ ನಾನು ಡೇಟಾವನ್ನು ಸಂಗ್ರಹಿಸುತ್ತಿರುವಾಗ ನಾವು ಮಾದರಿಯ ಉದಾಹರಣೆಯಾಗಿ ಕರೆಸಿಕೊಳ್ಳುವ ಸಮಯದಲ್ಲಿ ಮತ್ತು ಪ್ರಕ್ರಿಯೆಯ ಕೆಲವು ಹಿಂದಿನ ಜ್ಞಾನದಿಂದ ಈಗ ನಾನು ಪ್ರಕ್ರಿಯೆಯನ್ನು ಗಮನಿಸುತ್ತಿದ್ದೇನೆ ದ್ರವದ ನಡುವಿನ ಮೊದಲ ಆದೇಶ ರೇಖಾತ್ಮಕ ಸಂಬಂಧವಿದೆ ಎಂದು ನನಗೆ ತಿಳಿದಿದೆ ಮಟ್ಟ ಮತ್ತು ಒಳಹರಿವಿನ ಹರಿವಿನ ಪ್ರಮಾಣ ಹಾಗಾಗಿ ನಾನು ಅಂದಾಜು ರೇಖಾತ್ಮಕ ಸಮೀಕರಣವನ್ನು ಬರೆಯುತ್ತೇನೆ ಆದರೆ ವಿವೇಚನೆಯ ಸಮಯದಲ್ಲಿ ಮತ್ತು ಅದು ಮೊದಲ ಕ್ರಮಾಂಕ ವ್ಯತ್ಯಾಸದ ಸಮೀಕರಣವಾಗಿದೆ ಹಾಗಾಗಿ ನಾನು ನಿರಂತರ ಸಮಯದಿಂದ ವಿವೇಚನಾಯುಕ್ತ ಸಮಯಕ್ಕೆ ತೆರಳಿದ ಕಾರಣ ನಾನು ಭಿನ್ನಾಭಿಪ್ರಾಯದ ಸಮೀಕರಣದಿಂದ ವ್ಯತ್ಯಾಸದ ಸಮೀಕರಣಕ್ಕೆ ತೆರಳಿದೆ ಮತ್ತು ಈಗ ಈ ರೀತಿಯ ಒಂದು ಮಾದರಿ ವಿಧಾನವು a ಮತ್ತು b ಈ ನಿಯತಾಂಕಗಳನ್ನು ಅಂದಾಜು ಮಾಡುವುದು ಮತ್ತು ನೀವು ನೋಡಿದ ಎಪ್ಸಿಲನ್ ನೀವು ಅಂದಾಜು ಮಾಡಿದ ದೋಷವಾಗಿದೆ ಸಹಜವಾಗಿ ನಾವು ಈ ದೋಷದ ಅಳತೆ ಏನೆಂಬುದನ್ನು ತಿಳಿಯಲು ಬಯಸುತ್ತೇವೆ ಆದರೆ ಈ ಮಾನದಂಡಗಳನ್ನು a ಮತ್ತು b ಅಂದಾಜು ಮಾಡಲು ಪ್ರಾಥಮಿಕ ಗುರಿಯಾಗಿದೆ ಆದ್ದರಿಂದ ಇಲ್ಲಿ ಇದು ಬೂದು ಪೆಟ್ಟಿಗೆ ಪ್ರಾಯೋಗಿಕ ರೇಖಾತ್ಮಕ ವಿವೇಚನಾಯುಕ್ತ ಸಮಯದ ಮಾದರಿ ಸಾಕಷ್ಟು ಅರ್ಹತೆಗಳು ಸಹಜವಾಗಿ ಆದರೆ ಸ್ಪಷ್ಟವಾಗಿರಬೇಕು ಎಂದು ಹೇಳುತ್ತೇವೆ ಬೂದು ಪೆಟ್ಟಿಗೆ ಪ್ರಕೃತಿ ಬರುತ್ತದೆ ಏಕೆಂದರೆ ನಾನು ರೇಖಾತ್ಮಕ ಮಾದರಿ ಮತ್ತು ಮೊದಲ ಆದೇಶದ ಮೊದಲಿನ ಜ್ಞಾನವನ್ನು ಸಂಯೋಜಿಸಿದೆ ಡೈನಾಮಿಕ್ಸ್ ನನಗೆ ಯಾವುದೋ ಗೊತ್ತಿಲ್ಲ ಮತ್ತು ನಾನು ಕ್ರಿಯಾತ್ಮಕ ಮಾದರಿಯನ್ನು ನಿರ್ಮಿಸಲು ಬಯಸುತ್ತೇನೆ ನಾನು ಅದನ್ನು ಮಾಡಬಹುದು ನಂತರ ನಾವು ಕಪ್ಪು ಪೆಟ್ಟಿಗೆ ಮಾದರಿಯೊಂದಿಗೆ ಅಂತ್ಯಗೊಳ್ಳುತ್ತೇವೆ ಮತ್ತು ಆಯ್ಕೆಯು ನಿಮ್ಮದಾಗಿದೆ ಏಕೆಂದರೆ ನಾನು ಇಲ್ಲಿ ಬರೆಯಲಾದ ಯಾವುದೇ ಸಮೀಕರಣವನ್ನು ಹೊಂದಿಲ್ಲ ಸಹಜವಾಗಿ ವ್ಯವಸ್ಥಿತವಾದ ಅಧ್ಯಯನದ ಮೂಲಕ ನೀವು ಅಂತಿಮವಾಗಿ ದ್ರವ ಮಟ್ಟ ಮತ್ತು ಒಳಹರಿವಿನ ಹರಿವಿನ ನಡುವಿನ ಸಂಬಂಧವು ರೇಖಾತ್ಮಕವಾದ ಒಂದು ಮತ್ತು ಮೊದಲ ಆದೇಶದ ಒಂದು ಎಂದು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ವಿಶಿಷ್ಟವಾಗಿ ನಾವು ಕಪ್ಪು ಬಾಕ್ಸ್ ಮಾಡೆಲಿಂಗ್ನಲ್ಲಿ ಪ್ರಾರಂಭಿಸಿದಾಗ ನಾವು ಸರಳ ಮಾದರಿಗಳೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಒಂದು ರೇಖಾತ್ಮಕ ಮಾದರಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ ಮತ್ತು ಇದು ಕ್ರಿಯಾತ್ಮಕ ಪ್ರಕ್ರಿಯೆಯ ಕಾರಣ ನಾವು ಡೈನಾಮಿಕ್ಸ್ನ ಮೊದಲ ಆದೇಶ ಎರಡನೆಯ ಆದೇಶ ಮತ್ತು ಇನ್ನೊಂದನ್ನು ಆರಿಸಿ ಮಾಡಬೇಕು ಆದ್ದರಿಂದ ಎಚ್ಚರಿಕೆಯಿಂದ ಅಧ್ಯಯನ ಮಾಡುವ ಮೂಲಕ ನಾವು ಮೊದಲ ಆದೇಶ ರೇಖಾತ್ಮಕ ಮಾದರಿಗೆ ಒಮ್ಮುಖವಾಗಬಹುದು ಮತ್ತು ಈ ಪ್ರಕರಣದ ಅಧ್ಯಯನದ ಪುಸ್ತಕದಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ ಈ ಉಪನ್ಯಾಸದ ಅಂತ್ಯದಲ್ಲಿ ಉಲ್ಲೇಖಗಳಂತೆ ನೀಡಿದ ಪುಸ್ತಕಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಆಶಾದಾಯಕವಾಗಿ ನಿಮಗೆ ಒಂದು ಪ್ರಕ್ರಿಯೆಗಾಗಿ ಅಭಿವೃದ್ಧಿಪಡಿಸಬಹುದಾದ ವಿಭಿನ್ನ ರೀತಿಯ ಮಾದರಿಗಳ ಅನುಭವವನ್ನು ನೀಡುತ್ತದೆ ಮತ್ತು ನೀವು ಇಲ್ಲಿ ನೋಡಿದಂತೆ ನೀವು ಅಭಿವೃದ್ಧಿಪಡಿಸುವ ಮಾದರಿಯ ಸ್ವರೂಪವು ನಿಮಗೆ ತಿಳಿಯಬೇಕಾದದ್ದನ್ನು ಅವಲಂಬಿಸಿರುತ್ತದೆ ಮತ್ತು ಯಾವ ರೀತಿಯ ತೀವ್ರತೆ ನೀವು ಹುಡುಕುತ್ತಿದ್ದೀರಿ ಮತ್ತು ನಿಮ್ಮೊಂದಿಗಿರುವವುಗಳು ನಿಮ್ಮೊಂದಿಗೆ ಯಾವ ರೀತಿಯ ಜ್ಞಾನವಿದೆ ಪ್ರಾಯೋಗಿಕ ವಿಧಾನದಲ್ಲಿ ನೀವು ಡೇಟಾ ಮತ್ತು ಕಡಿಮೆ ಪ್ರಕ್ರಿಯೆ ಜ್ಞಾನವನ್ನು ಹೊಂದಿದ್ದೀರಿ ಮೊದಲ ತತ್ವಗಳ ವಿಧಾನದಲ್ಲಿ ನಿಮಗೆ ಪ್ರಾರಂಭವಾಗಲು ಡೇಟಾ ಇಲ್ಲ ಆದರೆ ನೀವು ಪೆನ್ ಮತ್ತು ಕಾಗದವನ್ನು ಹೊಂದಿದ್ದೀರಿ ಮತ್ತು ನೀವು ಹೊಂದಿದ್ದೀರಿ ನೀವು ಪ್ರಕ್ರಿಯೆಯ ಭೌತಶಾಸ್ತ್ರದ ಉತ್ತಮ ತಿಳುವಳಿಕೆ ಹೊಂದಿದ್ದೀರಿ ಆದರೆ ಉತ್ತಮ ಪರಿಹಾರ ಕೆಲಸ ಪರಿಹಾರ ಇದು ಯಾವಾಗಲೂ ಬೂದು ಪೆಟ್ಟಿಗೆಯ ವಿಧಾನವಾಗಿದ್ದು ಅದು ಈ ಇಬ್ಬರ ವಿವಾಹವಾಗಿದ್ದು ಆದ್ದರಿಂದ ನೀವು ಮೊದಲ ತತ್ವಗಳನ್ನು ಅಥವಾ ಪ್ರಾಯೋಗಿಕವಾದವುಗಳನ್ನು ಕಡೆಗೆ ತೆಗೆದುಕೊಳ್ಳಬೇಕಾಗಿಲ್ಲ ಹಾಗಾಗಿ ಕೆಲವೇ ನಿಮಿಷಗಳ ಹಿಂದೆ ನಾನು ಉತ್ತಮ ಮಾದರಿಯನ್ನು ಪಡೆಯಲು ವ್ಯವಸ್ಥಿತವಾದ ವಿಧಾನವು ಸಹಾಯ ಮಾಡುತ್ತದೆ ಮತ್ತು ವಿಶೇಷವಾಗಿ ಇಲ್ಲಿ ನಾನು ಪ್ರಾಯೋಗಿಕ ವಿಧಾನವನ್ನು ಕುರಿತು ಮಾತನಾಡುತ್ತಿದ್ದೇನೆ ಆದ್ದರಿಂದ ಮಾದರಿಯನ್ನು ಗುರುತಿಸುವ ಕ್ರಮಬದ್ಧ ಮಾರ್ಗಕ್ಕಾಗಿ ನಾನು ನಿಮಗೆ ಒಂದು ಹರಿವಿನ ಚಾರ್ಟ್ ಅನ್ನು ಕೊಡುತ್ತೇನೆ ಮತ್ತು ಇದರಿಂದ ನನಗೆ ಬೇಗನೆ ಹೋಗುತ್ತೇನೆ ಮುಖ್ಯವಾಗಿ ನಿಮಗೆ ಮೂರು ಹಂತಗಳಿವೆ ಒಂದಾಗಿದೆ ಡೇಟಾ ಸ್ವಾಧೀನ ಮತ್ತು ನಾವು ಇಲ್ಲಿ ಬಗ್ಗೆ ಮಾತನಾಡುವುದಿಲ್ಲ ನಾವು ದಶಮಾಂಶ ನಮಗೆ ಲಭ್ಯವಿದೆ ಎಂದು ಊಹಿಸುತ್ತವೆ ಮತ್ತು ಆದ್ದರಿಂದ ನಾವು ನಿಜವಾಗಿಯೂ ಹೆಚ್ಚು ಚರ್ಚಿಸಲು ಇಲ್ಲ ಮೊದಲ ಹಂತ ತದನಂತರ ಎರಡನೆಯ ಹಂತವು ಈ ವಿಧಾನದ ಹೃದಯಭಾಗದಲ್ಲಿರುವ ಮಾದರಿ ಅಭಿವೃದ್ಧಿಯಾಗಿದೆ ಮತ್ತು ಮೂರನೇ ಹಂತವು ಮಾದರಿ ಮೌಲ್ಯಮಾಪನವಾಗಿದೆ ಅದು ಬಹಳ ಮುಖ್ಯವಾಗಿದೆ ಮತ್ತು ಇದು ನಾವು ಅಭಿವೃದ್ಧಿಪಡಿಸುವ ಎಲ್ಲಾ ಮಾದರಿಗಳಿಗೆ ಅನ್ವಯಿಸುತ್ತದೆ ಇದು ಮೊದಲ ತತ್ವಗಳು ಅಥವಾ ಪ್ರಾಯೋಗಿಕ ಮಾದರಿಯಾಗಿದ್ದರೂ ಮಾದರಿಯ ಒಳ್ಳೆಯತನವನ್ನು ನಿರ್ಣಯಿಸುವುದು ಮುಖ್ಯವಾಗಿದೆ ಆಪರೇಟಿಂಗ್ ಷರತ್ತುಗಳ ಉತ್ತಮ ವ್ಯಾಪ್ತಿಯ ಪ್ರಕ್ರಿಯೆಯನ್ನು ಊಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮಾದರಿ ಯಾವುದು ಇದು ತಾಜಾ ಡೇಟಾ ಸೆಟ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಮೊದಲ ತತ್ವಗಳ ಮಾರ್ಗವೂ ಮೌಲ್ಯೀಕರಿಸಬೇಕಾಗಿದೆ ಆದ್ದರಿಂದ ದಯವಿಟ್ಟು ಮೂಲಭೂತ ಮಾದರಿಯ ಅವಶ್ಯಕತೆಯಿಲ್ಲ ಎಂಬ ಅಭಿಪ್ರಾಯದ ಅಡಿಯಲ್ಲಿ ಇರಬೇಡ ಪ್ರಾಯೋಗಿಕ ವಿಧಾನದಲ್ಲಿ ನಾನು ಒಂದು ಮಾದರಿಯಲ್ಲಿ ಪಡೆದಿದ್ದೇನೆ ಎಂದು ಪ್ಯಾರಾಮೀಟರ್ ಅಂದಾಜಿಸಿದರೆ ಅವುಗಳಲ್ಲಿ ದೊಡ್ಡ ದೋಷಗಳಿವೆಯೇ ಎಂದು ನಾವು ಕೇಳಲು ಬಯಸುತ್ತೇವೆ ಮತ್ತು ಪ್ರಾಯೋಗಿಕ ಮಾಡೆಲಿಂಗ್ಗಾಗಿ ನಾವು ನೋಡಬೇಕಾದ ಮೂರನೆಯ ವಿಷಯವು ಸರಿಹೊಂದುತ್ತದೆ ನೆನಪಿಡಿ ನಾನು ಡೇಟಾದಿಂದ ಒಂದು ಮಾದರಿಯನ್ನು ನಿರ್ಮಿಸಲು ವಿಷಯದ ಕಲಿಕೆಯ ವಿದ್ಯಾರ್ಥಿಗೆ ಬಹುಮಟ್ಟಿಗೆ ಹೋಲುತ್ತದೆ ವಿದ್ಯಾರ್ಥಿಯು ಪಠ್ಯಪುಸ್ತಕ ಮತ್ತು ಕೋರ್ಸ್ ಸಾಮಗ್ರಿಗಳೊಂದಿಗೆ ಪ್ರಸ್ತುತಪಡಿಸಲ್ಪಡುತ್ತದೆ ನಂತರ ವಿದ್ಯಾರ್ಥಿ ಕೋರ್ಸ್ ವಸ್ತು ಮತ್ತು ಬೋಧಕನೊಂದಿಗಿನ ಸರಿಯಾದ ಪರಸ್ಪರ ಕ್ರಿಯೆಯ ಮೂಲಕ ವಿಷಯದ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಈಗ ಕೊನೆಯಲ್ಲಿ ವಿದ್ಯಾರ್ಥಿ ಕಲಿತಿದ್ದರೆ ನೀವು ಕೇಳಬೇಕಾಗಿದೆ ಅದು ಬಹಳ ವಿಚಿತ್ರವಾಗಿ ಕಾಣಿಸಬಹುದು ಕಲಿಕೆಯ ಮೂಲಕ ಅರ್ಥವೇನು ಈಗ ಕಲಿಯುವಿಕೆಯು ನಾನು ವಿದ್ಯಾರ್ಥಿಯಾಗಿ ನಾನು ನಿಯೋಜನೆ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ನಿಯೋಜನೆಯ ಸಮಸ್ಯೆ ನಿರ್ದಿಷ್ಟ ಪರಿಕಲ್ಪನೆಯನ್ನು ಆಧರಿಸಿದೆ ನಾನು ಪರಿಕಲ್ಪನೆಯನ್ನು ಅರ್ಥಮಾಡಿಕೊಂಡಿದ್ದೇನೆಂದರೆ ನಾನು ವ್ಯಾಯಾಮವನ್ನು ಪರಿಹರಿಸುವ ಕೊನೆಯಲ್ಲಿ ನಾನು ಪ್ರಶ್ನೆಯನ್ನು ಆಧರಿಸಿದೆ ಎಂಬ ಪರಿಕಲ್ಪನೆಯ ಪಾಂಡಿತ್ಯವನ್ನು ಪಡೆದಿದ್ದರೆ ನಂತರ ನಿಯೋಜನೆಯ ಸಮಸ್ಯೆಯನ್ನು ಪರಿಹರಿಸುವ ಗುರಿಯನ್ನು ಹೆಚ್ಚು ಅಥವಾ ಕಡಿಮೆ ಸಾಧಿಸಲಾಗುತ್ತದೆ ಆದರೆ ನಾನು ಆ ಸಂಖ್ಯೆಗೆ ಗಮನ ಕೊಡುವುದನ್ನು ಪ್ರಾರಂಭಿಸಿದರೆ ಆ ಪ್ರಶ್ನೆಗೆ ನಿಶ್ಚಿತವಾದ ಅತ್ಯಂತ ಉತ್ತಮವಾದ ವಿವರಗಳನ್ನು ಹೊಂದಿದ್ದರೂ ಸ್ವತಃ ವಿಷಯದೊಂದಿಗೆ ತುಂಬಾ ಕಡಿಮೆಯಾಗಿರುತ್ತದೆ ಮತ್ತು ನಾನು ಎಲ್ಲವನ್ನೂ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ನಂತರ ನಾನು ಸರಿಯಾಗಿ ಕಲಿಯುತ್ತಿದ್ದೇನೆ ಆದುದರಿಂದ ಅದು ಮಾದರಿಯಲ್ಲೇ ಸರಿಹೊಂದುವ ಸರಳ ಸಾದೃಶ್ಯವಾಗಿದೆ ಮುಖ್ಯವಾಗಿ ಡೇಟಾದಲ್ಲಿ ಶಬ್ದದ ಉಪಸ್ಥಿತಿಯ ಕಾರಣದಿಂದ ಸಂಭವಿಸುತ್ತದೆ ಮತ್ತು ನಂತರ ನಾನು ನಿಮಗೆ ತೋರಿಸಲು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಮೂರು ಹಂತಗಳಿವೆ ಎಂದು ನೆನಪಿಡಿ ಡೇಟಾ ಸ್ವಾಧೀನ ಮಾದರಿ ಅಭಿವೃದ್ಧಿ ಮತ್ತು ಮಾದರಿ ಊರ್ಜಿತಗೊಳಿಸುವಿಕೆ ಮಾದರಿಯ ಅಭಿವೃದ್ಧಿ ಭಾಗವನ್ನು ಕುರಿತು ಬೇಗನೆ ಮಾತನಾಡೋಣ ಪೂರ್ವ ಸಂಸ್ಕರಣೆ ಡೇಟಾ ಪೂರ್ವ ಸಂಸ್ಕರಣೆಯಿದೆ ನೀವು ಕಳೆದ ಉಪನ್ಯಾಸದಲ್ಲಿ ಮಾತನಾಡಿದ್ದೇವೆ ಎಂದು ನೀವು ನೋಡುತ್ತೀರಿ ನಾವು ಕಳೆದುಹೋದ ಮೌಲ್ಯಗಳಿಗಾಗಿ ನೋಡಬೇಕಾಗಿದೆಹೊರಗಿನವರು ಅಥವಾ ಯಾವುದೇ ವೈಪರೀತ್ಯಗಳು ಅವುಗಳನ್ನು ತೊಡೆದುಹಾಕಲು ಮತ್ತು ಹೀಗೆ ಮತ್ತು ಅದರ ಒಂದು ದೊಡ್ಡ ಭಾಗವು ದೃಶ್ಯೀಕರಣವಾಗಿದೆ ಡೇಟಾದ ದೃಶ್ಯೀಕರಣವನ್ನು ಒಳಗೊಳ್ಳುತ್ತದೆ ದೃಶ್ಯೀಕರಣದ ಮಹತ್ವವನ್ನು ಎತ್ತಿ ತೋರಿಸುವ ಕೊನೆಯ ಉಪನ್ಯಾಸದಲ್ಲಿ ನಮಗೆ ಒಂದು ಉದಾಹರಣೆಯಾಗಿದೆ ಒಮ್ಮೆ ನಾವು ಡಾಟಾವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೆವು ಮತ್ತು ಇದು ಮಾಡೆಲಿಂಗ್ಗೆ ಸಿದ್ಧವಾಗಿದೆ ಮಾದರಿ ವಿನ್ಯಾಸವನ್ನು ಚೆನ್ನಾಗಿ ತಿಳಿದಿಲ್ಲದಿದ್ದರೆ ನಾವು ಮಾದರಿಯನ್ನು ನಿರ್ಮಿಸಲು ಅಗತ್ಯವಾಗಿ ದೂರ ಹೋಗಬಾರದು ಅಂದರೆ ಇದು ಮೊದಲ ಆದೇಶವೆಂದು ನನಗೆ ತಿಳಿದಿದೆ ಅಥವಾ ಇದು ಒಂದು ರೇಖಾತ್ಮಕ ಮಾದರಿ ರೇಖಾತ್ಮಕವಲ್ಲದ ಮಾದರಿ ಮತ್ತು ಈ ವಿಧದ ಮೇಲೆ ಮತ್ತು ಇದೆಯೆಂದು ನನಗೆ ತಿಳಿದಿದೆ ಆದ್ದರಿಂದ ಒಂದು ಮಧ್ಯಂತರ ಹಂತವು ಒಂದು ಮಾನದಂಡವಲ್ಲದ ವಿಶ್ಲೇಷಣೆ ಎಂದು ಕರೆಯಲ್ಪಡುತ್ತದೆ ಇದರಲ್ಲಿ ನಾನು ಪ್ರಕ್ರಿಯೆಯಲ್ಲಿ ಕನಿಷ್ಟ ಊಹೆಗಳನ್ನು ಮಾಡುವೆ ಮತ್ತು ಡೇಟಾ ರಚನೆಯಿಂದ ಸಾಧ್ಯವಾದಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸಿ ಆದ್ದರಿಂದ ಮಾದರಿ ರಚನೆಯ ಉತ್ತಮ ಊಹೆ ಮಾಡಲು ಅದು ನಿಯತಾಂಕ ಅಲ್ಲದ ವಿಧಾನ ಎಂದು ಕರೆಯಲಾಗುತ್ತದೆ ನಾನು ಈ ಮಾದರಿಯ ರಚನೆಯನ್ನು ಈಗಾಗಲೇ ತಿಳಿದಿದ್ದರೆ ನಾನು ಸರಿಯಾಗಿ ಸರಿಹೊಂದಲು ಹೋಗುತ್ತಿದ್ದೇನೆ ಮತ್ತು ಈ ಹಂತವನ್ನು ಬಿಟ್ಟುಬಿಡಬಹುದು ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ನಿಯತಕಾಲಿಕ ಅಲ್ಲದ ವಿಶ್ಲೇಷಣೆ ಕೂಡ ಇರಬಹುದು ಅಂತಿಮವಾಗಿ ನಾನು ಮಾದರಿಯ ರಚನೆಯ ಕೆಲವು ಉತ್ತಮ ಯೋಗ್ಯವಾದ ಊಹೆಯನ್ನು ಹೊಂದಿದ್ದೇನೆ ಮತ್ತು ನಂತರ ಆ ಮಾದರಿಯ ಮಾನದಂಡವನ್ನು ನಾನು ಅಂದಾಜು ಮಾಡಬೇಕಾಗಿದೆ ಅದು ನಾನು ಅಂದಾಜು ಕ್ರಮಾವಳಿಗಳನ್ನು ಅನ್ವಯಿಸುತ್ತದೆ ಇದು ನಿಯತಾಂಕಗಳನ್ನು ಅಂದಾಜು ಮಾಡಲು ಆಪ್ಟಿಮೈಸೇಶನ್ ಕ್ರಮಾವಳಿಗಳು ಮತ್ತು ನಂತರ ನನ್ನೊಂದಿಗೆ ಒಂದು ಮಾದರಿಯನ್ನು ಹೊಂದಿದ್ದೇನೆ ಆದ್ದರಿಂದ ಅದು ಸಾಧ್ಯವಾದಷ್ಟು ಸರಳವಾದ ರೀತಿಯಲ್ಲಿ ಸರಳವಾದ ಬೆಳವಣಿಗೆಯಲ್ಲಿ ಮಾದರಿ ಅಭಿವೃದ್ಧಿಯಾಗಿದೆ ಆದರೆ ಅದು ಬಹುಶಃ ವಿವರಿಸಬಹುದು ಆದರೆ ಅಲ್ಲಿ ತುಂಬಾ ಇದೆ ಎಂಬುದನ್ನು ನೆನಪಿಸಿಕೊಳ್ಳಿ ಅದು ಸ್ವತಃ ಒಂದು ದೊಡ್ಡ ಸಾಗರವಾಗಿದೆ ಮತ್ತು ಇವುಗಳಲ್ಲಿ ಯಾವುದಾದರೂ ಈ ಹಂತಗಳಲ್ಲಿ ನಿಶ್ಚಿತವಾದ ಉತ್ತರಗಳು ಅಥವಾ ಸೂತ್ರಗಳು ನಿಜವಾಗಿಯೂ ನೀವು ಹಾದುಹೋಗಲು ಸಾಧ್ಯವಿಲ್ಲ ಆದರೆ ಡೇಟಾ ವಿಜ್ಞಾನಗಳ ಸಿದ್ಧಾಂತದ ಆಧಾರದ ಮೇಲೆ ಉತ್ತಮ ಮಾರ್ಗಸೂಚಿಗಳಿವೆ ಆ ತತ್ವಗಳ ಕನಿಷ್ಠ ಮೂಲಭೂತ ಅಂಶಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮತ್ತು ಪ್ರಯತ್ನವನ್ನು ಕಡಿಮೆ ಮಾಡಲು ಇದಕ್ಕಾಗಿ ಕೆಲವು ಮಾರ್ಗದರ್ಶನಗಳು ಇವೆ ಈಗ ನೀವು ನೋಡಬಹುದಾದ ಒಂದು ಪ್ರಮುಖ ವಿಷಯವೆಂದರೆ ನಾವು ಮೊದಲಿನ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿದೆ ಅಂದರೆ ಈ ಹಂತದಲ್ಲಿ ಪ್ರತಿಯೊಂದಕ್ಕೂ ಡೊಮೇನ್ ಅಥವಾ ಪೂರ್ವ ಜ್ಞಾನವನ್ನು ಸಂಯೋಜಿಸಲು ಅವಕಾಶವಿದೆ ಮತ್ತು ಹಿಂದಿನ ಅಂಶದಲ್ಲಿ ಈ ಅಂಶವನ್ನು ನಾನು ಒತ್ತಿ ಹೇಳಿದ್ದೇನೆ ಯಾವುದೇ ಡೇಟಾ ವಿಶ್ಲೇಷಣೆ ವ್ಯಾಯಾಮದಲ್ಲಿ ನಾವು ಡೊಮೇನ್ ಮತ್ತು ಮೊದಲು ಜ್ಞಾನವನ್ನು ಸಾಧ್ಯವಾದಷ್ಟು ಸೇರಿಸಿಕೊಳ್ಳಬೇಕು ಮತ್ತು ಕೊನೆಯ ಆದರೆ ಡೇಟಾ ಚಾಲಿತ ಮಾಡೆಲಿಂಗ್ ಕನಿಷ್ಠ ಪ್ರಮುಖ ಅಂಶವೆಂದರೆ ಇದು ಪುನರಾವರ್ತನೆಯ ವ್ಯಾಯಾಮ ಎಂದು ಈ ಪುನರಾವರ್ತನೆಯ ಕೇವಲ ಒಂದು ಸುತ್ತಿನಲ್ಲಿ ನೀವು ಅತ್ಯುತ್ತಮ ಮಾದರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಇಲ್ಲಿ ಅಸಂಭವವಾಗಿದೆ ಇಲ್ಲಿ ಈ ಹರಿವಿನ ಚಾರ್ಟ್ನ ಒಂದು ಪಾಸ್ ನಾವು ಅಭಿವೃದ್ಧಿಪಡಿಸುವ ಮಾದರಿಯು ಅನೇಕ ವಿಷಯಗಳಲ್ಲಿ ತೃಪ್ತಿಕರವಾಗಿಲ್ಲದಿರಬಹುದು ಬಹುಶಃ ಅದು ತಾಜಾ ಡೇಟಾವನ್ನು ಚೆನ್ನಾಗಿ ಊಹಿಸುವುದಿಲ್ಲ ಅವುಗಳು ಪ್ಯಾರಾಮೀಟರ್ ಅಂದಾಜುಗಳು ದೊಡ್ಡ ದೋಷಗಳನ್ನು ಹೊಂದಿರಬಹುದು ಮತ್ತು ಹೀಗೆ ಮಾಡಬಹುದು ಈಗ ಇದು ಏಕೆ ಸಂಭವಿಸುತ್ತದೆ ಬಹುಶಃ ಡೇಟಾ ಗುಣಮಟ್ಟವು ಕೆಟ್ಟದ್ದಾಗಿರಬಹುದು ಅದು ತುಂಬಾ ಸಾಧ್ಯತೆಯಿದೆ ಇದರರ್ಥ ನಾವು ಪ್ರಯೋಗವನ್ನು ಮಾಡಬೇಕು ಮತ್ತು ಪುನರಾವರ್ತಿಸಬೇಕಾಗಬಹುದು ಮತ್ತು ಡೇಟಾ ಗುಣಮಟ್ಟವು ಒಳ್ಳೆಯದು ಮತ್ತು ನಾನು ತಪ್ಪು ಮಾದರಿಯ ರಚನೆಯನ್ನು ಆಯ್ಕೆ ಮಾಡಿದ್ದೇನೆ ಅಂದರೆ ನಾನು ಮಾಡಬಹುದಾದ ಮಾದರಿಗಳನ್ನು ಮರು ಪರೀಕ್ಷಿಸಬೇಕು ಭಾವಿಸಲಾಗಿದೆ ಅಥವಾ ನಾನು ತಪ್ಪಾಗಿ ಅಂದಾಜು ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತಹ ಸಂದರ್ಭಗಳಲ್ಲಿ ನಾನು ಹಿಂತಿರುಗಿ ಉತ್ತಮ ಅಂದಾಜು ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡಬೇಕಾಗಿದೆ ಆದ್ದರಿಂದ ವ್ಯವಸ್ಥಿತವಾದ ಅಧ್ಯಯನವು ನಮಗೆ ಈ ಕ್ರಮಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಕಡಿಮೆ ಮಾಡಲು ನಿಜವಾಗಿಯೂ ಸಹಾಯ ಮಾಡುತ್ತದೆ ಮತ್ತು ಮಾದರಿಯು ತೃಪ್ತಿಕರವಾಗದಿದ್ದಾಗ ಸಮಸ್ಯೆಯ ಮೂಲ ಯಾವುದು ಎಂಬುದರ ಬಗ್ಗೆ ನಿಖರವಾದ ನಿಖರತೆಯೊಂದಿಗೆ ಪಾಯಿಂಟ್ ಅನ್ನು ಪಿನ್ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ದಯವಿಟ್ಟು ಮನಸ್ಸಿನಲ್ಲಿಟ್ಟುಕೊಳ್ಳಿ ಈಗ ಪ್ರಾಯೋಗಿಕ ಮಾದರಿಗಳಲ್ಲಿ ಎರಡು ಮುಖಾಮುಖಿ ಮಾದರಿಗಳು ಒಂದು ಎದುರಾಗಿದೆ ಮತ್ತು ನಾನು ಅದನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲು ಬಯಸುತ್ತೇನೆ ನಾನು ರೇಖೀಯ ಮತ್ತು ರೇಖಾತ್ಮಕವಲ್ಲದ ಹೀಗೆ ಉಲ್ಲೇಖಿಸುತ್ತಿಲ್ಲ ಈ ವರ್ಗೀಕರಣವು ಡೇಟಾ ಅನಾಲಿಸಿಸ್ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದಂತೆಯೇ ಒಂದೇ ರೀತಿಯ ಸಾಲುಗಳನ್ನು ಆಧರಿಸಿದೆ ನಿರ್ಣಾಯಕ ಪದ್ಯಗಳು ಸಂಭವನೀಯ ಮಾದರಿಗಳು ಮತ್ತು ಹೀಗೆ ಆದ್ದರಿಂದ ಸಾಹಿತ್ಯದಲ್ಲಿ ಪ್ರಚಲಿತವಾಗಿ ಕಾಣುವ ಮಾದರಿಗಳ ಮೊದಲ ವರ್ಗ ಪ್ರಧಾನವಾಗಿ ಸಾಹಿತ್ಯದಲ್ಲಿ ಸಮಯ ಸರಣಿಯ ಮಾದರಿಗಳು ಇವುಗಳನ್ನು ಪೂರೈಸುವ ಅಥವಾ ಸಂಭವನೀಯ ಪ್ರಕ್ರಿಯೆಗಳಿಗೆ ಸೂಕ್ತವಾದವು ಅಲ್ಲಿ ಕಾರಣಗಳು ತಿಳಿದಿಲ್ಲ ಅಥವಾ ದೋಷದಿಂದ ತಿಳಿದುಬರುತ್ತವೆ ಅಂದರೆ ಅವರು ವಾಸ್ತವವಾಗಿ ತಮ್ಮನ್ನು ಯಾದೃಚ್ಛಿಕವಾಗಿರುತ್ತಾರೆ ಇದಕ್ಕಾಗಿ ಒಂದು ಸರಳ ಉದಾಹರಣೆಯೆಂದರೆ ವಾತಾವರಣದ ಪ್ರಕ್ರಿಯೆ ವಾಯುಮಂಡಲ ತಾಪಮಾನವನ್ನು ಮುನ್ಸೂಚಿಸುವ ಮಾದರಿಯನ್ನು ನಿರ್ಮಿಸಲು ನಾನು ಬಯಸುತ್ತೇನೆ ಈಗ ನಾನು ಏನು ಮಾಡಬೇಕು ಹೌದು ಉಷ್ಣತೆಯ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳಿವೆ ಎಂದು ನನಗೆ ತಿಳಿದಿದೆ ಆದರೆ ನಾನು ಅವುಗಳನ್ನು ಅಳೆಯುವುದಿಲ್ಲ ಅಥವಾ ಬಹುಶಃ ವಾತಾವರಣದ ಉಷ್ಣತೆಯನ್ನು ಪ್ರಭಾವಿಸುವ ಕಾರಣಗಳ ಸಂಪೂರ್ಣ ಪಟ್ಟಿ ನನಗೆ ತಿಳಿದಿಲ್ಲ ಆದ್ದರಿಂದ ನೈಸರ್ಗಿಕ ಅವಲಂಬನೆಯು ಐತಿಹಾಸಿಕ ದತ್ತಾಂಶವನ್ನು ತೆಗೆದುಕೊಳ್ಳುವುದು ಮತ್ತು ಇತಿಹಾಸದಲ್ಲಿ ಏನನ್ನಾದರೂ ಪುನರಾವರ್ತಿಸುತ್ತದೆ ಎಂದು ಭಾವಿಸುವುದು ನಿಖರವಾಗಿಲ್ಲ ಆದರೆ ಮಾದರಿಗಳು ಮತ್ತು ಪರಸ್ಪರ ಸಂಬಂಧಗಳು ಮತ್ತು ನಂತರ ಮತ್ತು ಸಮಯ ಸರಣಿ ಅಥವಾ ಕ್ರಿಯಾತ್ಮಕ ಹಿಂಜರಿಕೆಯ ರೀತಿಯ ಮಾದರಿ ಎಂದು ಕರೆಯಲ್ಪಡುತ್ತವೆ ಇವುಗಳು ಅನೇಕ ಕ್ಷೇತ್ರಗಳಲ್ಲಿ ಬಹಳ ಸಾಮಾನ್ಯವಾಗಿದೆ ಮತ್ತೊಂದೆಡೆ ಗಾಳಿಯ ಸಾಪೇಕ್ಷ ತೇವಾಂಶವನ್ನು ರೂಪಿಸಬೇಕೆಂದು ನಾನು ಬಯಸುತ್ತೇನೆ ಈಗ ಗಾಳಿಯ ಸಾಪೇಕ್ಷ ಆರ್ದ್ರತೆಯು ವಾಯುಮಂಡಲದ ತಾಪಮಾನದ ಮೇಲೆ ಅವಲಂಬಿತವಾಗಿದೆ ಎಂದು ನನಗೆ ಗೊತ್ತು ಆದ್ದರಿಂದ ನಾನು ಸಾಪೇಕ್ಷ ಆರ್ದ್ರತೆ ಅಳತೆಗಳನ್ನು ಹೊಂದಿದ್ದೇನೆ ನನಗೆ ತಾಪಮಾನದ ಮಾಪನಗಳಿವೆ ಮತ್ತು ಈ ಎರಡು ನಡುವೆ ನಾನು ಮಾದರಿಯನ್ನು ರಚಿಸಬಹುದು ಅದು ಇನ್ನೂ ಸಾಮಾನ್ಯ ಸಾಹಿತ್ಯದಲ್ಲಿ ಸಮಯ ಸರಣಿಯ ಮಾದರಿ ಎಂದು ಪರಿಗಣಿಸುತ್ತದೆ ಮುಖ್ಯವಾಗಿ ತಾಪಮಾನ ಮತ್ತು ಸಾಪೇಕ್ಷ ಆರ್ದ್ರತೆಯು ಯಾದೃಚ್ಛಿಕವಾಗಿರುತ್ತದೆ ಆದ್ದರಿಂದ ನಾವು ಮಲ್ಟಿವೇರಿಯೇಟ್ ಟೈಮ್ ಸರಣಿ ಮಾದರಿಗಳೆಂದು ಕರೆಯಲ್ಪಡುವ ಅಂಶಗಳನ್ನು ರಚಿಸಬಹುದು ಆದರೆ ನಿಮಗೆ ತಿಳಿದಿದೆ ಇದು ದೃಷ್ಟಿಕೋನದ ವಿಷಯವಾಗಿದೆ ನೀವು ಇದನ್ನು ಇನ್ಪುಟ್ ಔಟ್ಪುಟ್ ಮಾದರಿಯಾಗಿ ಕರೆ ಮಾಡಬಹುದು ಆದ್ದರಿಂದ ಸಮಯ ಸರಣಿ ಮಾದರಿ ನೀವು ಪರಿಭಾಷೆಯನ್ನು ನೋಡಿದಾಗ ವಿಶಿಷ್ಟವಾಗಿ ನೀವು ಡೇಟಾದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಮಾದರಿಯನ್ನು ನಿರ್ಮಿಸುತ್ತೀರಿ ಎಂದರ್ಥ ಆದರೆ ಹೆಚ್ಚಿನ ಜನರು ಅದನ್ನು ದೊಡ್ಡ ಅರ್ಥದಲ್ಲಿ ಬಳಸುತ್ತಾರೆ ಈಗ ಟೈಮ್ ಸರಣಿ ಮಾದರಿಗಳನ್ನು ನಿರ್ಮಿಸುವಲ್ಲಿನ ಕೆಲವು ಸವಾಲುಗಳು ಸರಿಯಾದ ಮಾದರಿ ರಚನೆಯನ್ನು ಆಯ್ಕೆ ಮಾಡುತ್ತವೆ ಅದು ಹಿಂದೆ ಎಷ್ಟು ಉದಾಹರಣೆಗೆ ಇಂದಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಮತ್ತೊಮ್ಮೆ ಮಾರ್ಗದರ್ಶನಗಳು ಮತ್ತು ಕೆಲವು ಗಣಿತಶಾಸ್ತ್ರ ಮತ್ತು ಅಂಕಿ ಅಂಶಗಳ ವಿಧಾನಗಳು ನಮಗೆ ಸಹಾಯ ಮಾಡಲು ಲಭ್ಯವಿದೆ ಆದರೆ ಮತ್ತೆ ಯಾವುದೇ ನಿರ್ಣಾಯಕ ಉತ್ತರವಿಲ್ಲ ಮತ್ತು ಸರಿಯಾದ ಊಹೆಗಳನ್ನು ಮಾಡುವುದು ಉದಾಹರಣೆಗೆ ಸಂಭವನೀಯ ಪ್ರಕ್ರಿಯೆಗಳಲ್ಲಿ ಪ್ರಕ್ರಿಯೆಯು ಸ್ಥಾಯಿ ಅಥವಾ ಸ್ಥಾಯಿಯಾಗಿಲ್ಲ ಅಥವಾ ನಾವು ಕೊನೆಯ ಬಾರಿಗೆ ನೋಡಿದ ಒಂದು ರೀತಿಯ ನಿರ್ಣಾಯಕ ಪ್ರವೃತ್ತಿಯೊಂದಿಗೆ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯು ಸ್ಥಿರವಾಗಿದೆ ಎಂದು ನಾವು ಭಾವಿಸುತ್ತೀರಾ ಅಲ್ಲಿ ಒಂದು ರೇಖಾತ್ಮಕ ಪ್ರವೃತ್ತಿ ಇದೆ ಮತ್ತು ಅದರ ಮೇಲೆ ಅದರ ಮೇಲೆ ಆಂದೋಲನಗಳು ಮತ್ತು ಮುಂತಾದವುಗಳಿವೆ ಆದ್ದರಿಂದ ನಮಗೆ ಗೊತ್ತಿಲ್ಲ ಅಥವಾ ಆಧಾರವಾಗಿರುವ ಯಾದೃಚ್ಛಿಕ ಪ್ರಕ್ರಿಯೆಯು ರೇಖಾತ್ಮಕ ರೇಖಾತ್ಮಕವಲ್ಲದ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿರುತ್ತದೆ ಮತ್ತು ಸಹಜವಾಗಿ ಅಲಿಖಿತ ಸವಾಲು ನಿಯತಾಂಕಗಳನ್ನು ಅಂದಾಜು ಮಾಡುತ್ತದೆ ಇದು ಪ್ರಾಯೋಗಿಕ ಮಾಡೆಲಿಂಗ್ನಲ್ಲಿ ಹೇಗಾದರೂ ಸವಾಲು ಈಗ ಇನ್ಪುಟ್ ಔಟ್ಪುಟ್ ಮಾಡೆಲ್ಗಳು ಎಂದು ಕರೆಯಲ್ಪಡುವಂತಹವುಗಳನ್ನು ನಾವು ಹೊಂದಿದ್ದೇವೆ ಅವುಗಳೆಂದರೆ ಸಾಂದರ್ಭಿಕ ಮಾದರಿಗಳು ಅಲ್ಲಿ ನಾನು ವೇರಿಯಬಲ್ ಅನ್ನು ಉಂಟುಮಾಡುವ ಅಥವಾ ಪ್ರಭಾವ ಬೀರುವ ಇತರ ಅಸ್ಥಿರಗಳನ್ನು ಬಳಸಿಕೊಂಡು ಒಂದು ವೇರಿಯಬಲ್ ಅನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ನೀವು ಉಷ್ಣತೆಯ ಸಾಪೇಕ್ಷ ಆರ್ದ್ರತೆಯ ಉದಾಹರಣೆಯನ್ನು ಇಷ್ಟಪಡಬಹುದು ಅಥವಾ ವಿದ್ಯುತ್ ತಂತಿಗಳನ್ನು ವಿದ್ಯುತ್ ತಂತಿಗಳಲ್ಲಿ ಅಳತೆ ಮಾಡುತ್ತಿದ್ದರೆ ಅಥವಾ ರಿಯಾಕ್ಟರ್ನ ಉಷ್ಣಾಂಶವನ್ನು ತಂಪಾಗಿಸುವ ಹರಿವು ಹೀಗೆ ಅಳತೆ ಮಾಡಿದರೆ ಇರಬಹುದು ಅಲ್ಲಿ ನಾನು ಈ ಅಸ್ಥಿರಗಳ ನಡುವೆ ಇನ್ಪುಟ್ ಔಟ್ಪುಟ್ ಸಂಬಂಧವನ್ನು ಯೋಚಿಸಬಹುದು ಮತ್ತು ಹಿಮ್ಮುಖದ ಮಾದರಿಗಳನ್ನು ಮಾಡಬಹುದಾಗಿದೆ ಸಹಜವಾಗಿ ಬಹುವರ್ಣದ ಮಾದರಿಗಳು ಸಾಧ್ಯವಿದೆ ಈಗ ಇಲ್ಲಿನ ಸವಾಲುಗಳಲ್ಲಿ ಒಂದಾದ ಈ ಇನ್ಪುಟ್ ಔಟ್ಪುಟ್ ಮಾದರಿಗಳಲ್ಲಿ ನಾವು ಕರೆಯುವಂತಹ ರಿಗ್ರೆಸರ್ಸ್ ಅಥವಾ ವಿವರಣಾತ್ಮಕ ಅಸ್ಥಿರಗಳೆಂದರೆ ನಿಖರವಾಗಿ ತಿಳಿದಿರಬಹುದಾದ ಅಥವಾ ನಿಖರವಾಗಿ ತಿಳಿಯದೆ ಇರಬಹುದು ತಾಪಮಾನದಲ್ಲಿ ಮಲ್ಟಿವೇರಿಯೇಟ್ ಟೈಮ್ ಸರಣಿ ಮಾದರಿಗಳೆಂದು ನಾವು ಕರೆಯಲಾಗುವ ಸಾಪೇಕ್ಷ ಆರ್ದ್ರತೆಯ ಉದಾಹರಣೆಯನ್ನು ಇನ್ಪುಟ್ ಔಟ್ಪುಟ್ ಮಾದರಿಯಾಗಿಯೂ ಪರಿಗಣಿಸಬಹುದು ಆದರೆ ವ್ಯತ್ಯಾಸವೆಂದರೆ ತೇವಾಂಶವುಳ್ಳ ತೇವಾಂಶವು ಉಂಟಾಗುವ ಉಷ್ಣತೆಯು ಮಾಪನ ವೇರಿಯಬಲ್ ಆಗಿದೆ ಅದು ಏನಾದರೂ ಅಲ್ಲ ನಾನು ಸರಿಹೊಂದಿಸಲು ಸಾಧ್ಯವಾಯಿತು ಎಂದು ದುರದೃಷ್ಟವಶಾತ್ ನನಗೆ ಸಾಧ್ಯವಾಗಲಿಲ್ಲ ವಾತಾವರಣದ ತಾಪಮಾನವನ್ನು ಸರಿಹೊಂದಿಸುವ ಸಾಮರ್ಥ್ಯ ನನಗೆ ಇಲ್ಲ ಜನರು ಆ ಸಾಮರ್ಥ್ಯವನ್ನು ಹೊಂದಿದ್ದರೆ ಅದು ಒಂದು ಅವ್ಯವಸ್ಥೆ ಹಕ್ಕಿದೆ ಆದ್ದರಿಂದ ಉಷ್ಣತೆಯು ಅಳೆಯುವ ವೇರಿಯೇಬಲ್ ಮತ್ತು ಪ್ರತಿ ಅಳತೆ ಅದರಲ್ಲಿ ದೋಷವನ್ನು ಹೊಂದಿದೆ ಆದ್ದರಿಂದ ಆ ರೀತಿಯ ಪರಿಸ್ಥಿತಿಯಲ್ಲಿ ದೋಷಪೂರಿತರು ಮಾತ್ರ ದೋಷಪೂರಿತರಾಗಿದ್ದಾರೆ ಒಂದು ರಿಯಾಕ್ಟರ್ನ ಶೀತಕ ಹರಿವುಗಳ ಉಷ್ಣಾಂಶದಲ್ಲಿ ಶೀತಕ ಹರಿವಿನ ಬದಲಾವಣೆಯನ್ನು ಉಂಟುಮಾಡುವ ಮತ್ತು ತಾಪಮಾನವನ್ನು ಅಳೆಯಲು ನಾನು ಬಹುಶಃ ಅವಕಾಶವನ್ನು ಹೊಂದಿದ್ದೇನೆ ಹಾಗಾಗಿ ಶೀತಕ ಹರಿವುಗಳಲ್ಲಿ ನಾನು ಯಾವ ರೀತಿಯ ಬದಲಾವಣೆಗಳನ್ನು ಮಾಡುತ್ತಿದ್ದೇನೆ ಮತ್ತು ಕೇವಲ ತಾಪಮಾನವು ಅಳೆಯುವ ವೇರಿಯೇಬಲ್ ಎಂಬುದನ್ನು ನಿಖರವಾಗಿ ತಿಳಿದಿದೆ ಆದ್ದರಿಂದ ಶೀತಕ ಹರಿವನ್ನು ನಿರ್ಣಾಯಕ ಸಂಕೇತ ಅಥವಾ ವೇರಿಯಬಲ್ ಎಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ರೆಪ್ರೆಸರ್ ನಿಖರವಾಗಿ ತಿಳಿದಿರುತ್ತದೆ ಆದ್ದರಿಂದ ನೀವು ಒಂದು ಪರಿಸ್ಥಿತಿಯನ್ನು ನೋಡಬೇಕು ಮತ್ತು ಪ್ರತಿ ವೇರಿಯೇಬಲ್ಗೆ ಹೇಗೆ ಚಿಕಿತ್ಸೆ ನೀಡಬೇಕು ಎಂಬುದನ್ನು ನಿರ್ಧರಿಸಬೇಕು ಆದ್ದರಿಂದ ನಾವು ಕೊನೆಯ ಉಪನ್ಯಾಸ ನಿರ್ಣಾಯಕ ಅಥವಾ ಸಂಭವನೀಯತೆಗಳಲ್ಲಿ ನಾವು ಕಲಿತ ವಿಷಯಕ್ಕೆ ಹಿಂತಿರುಗುತ್ತದೆ ಮತ್ತು ಸಹಜವಾಗಿ ನೀವು ವಿಭಿನ್ನ ಮಾದರಿಗಳನ್ನು ಹೊಂದಬಹುದು ಮತ್ತು ಮತ್ತೆ ಹಲವಾರು ಸವಾಲುಗಳನ್ನು ಇಲ್ಲಿ ಕಾಣಬಹುದು ಉದಾಹರಣೆಗೆ ಅಂಶಗಳು ಅಥವಾ ವಿವರಣಾತ್ಮಕ ವೇರಿಯಬಲ್ಗಳನ್ನು ನಾನು ಬದಲಾಯಿಸುವ ಪ್ರಯೋಗವನ್ನು ನಡೆಸುವಲ್ಲಿ ನನಗೆ ಅವಕಾಶವಿದೆ ಉದಾಹರಣೆಗೆ ನಾನು ಅವುಗಳನ್ನು ಹೇಗೆ ಬದಲಾಯಿಸಬೇಕು ಏನು ಪ್ರಚೋದನೆಯ ಮಟ್ಟ ಮತ್ತು ಹೀಗಿರಬೇಕು ಅಥವಾ ಯಾವ ರಿಪ್ರೆಸರ್ಸ್ ಬಹುವಿಧದ ಹಿಂಜರಿತದಲ್ಲಿ ವಿಭಿನ್ನ ಅಂಶಗಳು ಇರಬಹುದು ಆಸಕ್ತಿಯ ವೇರಿಯೇಬಲ್ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳು ನಂತರ ನಾನು ಯಾವ ವೇರಿಯಬಲ್ ಅನ್ನು ನಾನು ಫ್ಯಾಕ್ಟರ್ ಅಥವಾ ಯಾವ ಅಂಶಗಳ ಅಸ್ಥಿರಕ್ಕೆ ಕಾರಣವಾಗಬೇಕು ಮಾಪನಗಳು ಮತ್ತು ರಿಪ್ರೆಸರ್ಸ್ ವಿಭಿನ್ನ ಮಾದರಿ ದರಗಳಲ್ಲಿ ಲಭ್ಯವಿದ್ದ ಸಂದರ್ಭಗಳೂ ಸಹ ಇವೆ ಈಗ ಆಚರಣೆಯಲ್ಲಿ ಎಲ್ಲಾ ಮಾಡೆಲಿಂಗ್ ವ್ಯಾಯಾಮಗಳು ಇನ್ಪುಟ್ ಔಟ್ಪುಟ್ ಮತ್ತು ಟೈಮ್ ಸೀರೀಸ್ ಮಾಡೆಲಿಂಗ್ ಎರಡರ ಮಿಶ್ರಣವನ್ನು ಒಳಗೊಂಡಿರುತ್ತವೆ ಏಕೆಂದರೆ ಇನ್ಪುಟ್ ಔಟ್ಪುಟ್ ಮಾಡೆಲಿಂಗ್ ವ್ಯಾಯಾಮದಲ್ಲಿಯೂ ಸಹ ವೇರಿಯೇಬಲ್ನಲ್ಲಿರುವ ಎಲ್ಲ ವ್ಯತ್ಯಾಸಗಳನ್ನು ವಿವರಿಸಲು ನಮಗೆ ಸಾಧ್ಯವಾಗದೇ ಇರಬಹುದು ಆದ್ದರಿಂದ ಉದಾಹರಣೆಗೆ ತಾಪಮಾನ ಮತ್ತು ಶೀತಕ ಹರಿವು ರಿಯಾಕ್ಟರ್ ಉದಾಹರಣೆಯಲ್ಲಿ ಶೀತಕ ಹರಿವನ್ನು ಬಳಸಿಕೊಂಡು ರಿಯಾಕ್ಟರ್ ಉಷ್ಣಾಂಶದಲ್ಲಿನ ಹೆಚ್ಚಿನ ಬದಲಾವಣೆಯನ್ನು ವಿವರಿಸಲು ನನಗೆ ಸಾಧ್ಯವಾಗಬಹುದು ಆದರೆ ಶೀತಕ ಹರಿವಿನ ಬದಲಾವಣೆಯನ್ನು ನಾನು ವಿವರಿಸಲು ಸಾಧ್ಯವಿಲ್ಲ ಎಂದು ಮಾಪನದಲ್ಲಿ ಏನೋ ಇದೆ ಮತ್ತು ಯಾವುದೋ ಬಹುಶಃ ಸಂವೇದಕ ಶಬ್ದವಾಗಿದೆ ಆದ್ದರಿಂದ ನಾನು ಆ ಸಂವೇದಕ ಶಬ್ದವನ್ನು ಹೇಗೆ ವಿನ್ಯಾಸಗೊಳಿಸುತ್ತೆ ಅಲ್ಲಿ ನಾನು ಸಮಯ ಸರಣಿಯ ವಿಧಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಕೆಲವೊಮ್ಮೆ ಆ ಸಂವೇದಕ ಶಬ್ದದಲ್ಲಿ ಯಾವುದೇ ಊಹೆಯಿಲ್ಲದಿರಬಹುದು ಆಗ ನಾನು ಅಂಕಿಅಂಶಗಳನ್ನು ಮಾತ್ರ ಅಂದಾಜು ಮಾಡಬೇಕು ಆದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಯಾವುದೇ ಮಾದರಿಯ ನಿರ್ಣಾಯಕ ಮತ್ತು ಸಂಭವನೀಯ ಭಾಗಗಳನ್ನು ನಾನು ಸಂಬೋಧಿಸಬೇಕಾಗಿದೆ ಅದರಲ್ಲಿ ಯಾವುದೇ ತಪ್ಪಿಸೂ ಇಲ್ಲ ಆದ್ದರಿಂದ ಪ್ರಾಯೋಗಿಕ ಮಾಡೆಲಿಂಗ್ನ ಕೆಲವು ವಿಮರ್ಶಾತ್ಮಕ ಅಂಶಗಳನ್ನು ನಾವು ತ್ವರಿತವಾಗಿ ಹೋಗುತ್ತೇವೆ ಮತ್ತು ಪ್ರಾಯೋಗಿಕ ಮಾಡೆಲಿಂಗ್ನಲ್ಲಿ ನಾವು ಪ್ರಯೋಗಗಳನ್ನು ನಡೆಸುವಲ್ಲಿ ಅಥವಾ ನೀವು ರೆಕ್ರೆಸರ್ನಲ್ಲಿರುವ ಪ್ರಚೋದನೆಯ ಅಥವಾ ಫ್ಯಾಕ್ಟರ್ ಅಥವಾ ಇನ್ಪುಟ್ನಲ್ಲಿ ನೀವು ಕರೆ ಮಾಡಲು ಬಯಸಿದಲ್ಲಿ ಅದು ಮೊದಲ ಅಂಶವಾಗಿದೆ ಹಾಗಾಗಿ ನಾನು ಒಂದು ಸ್ಥಿರವಾದ ಮಾದರಿಯನ್ನು ಹೊಂದಿರುವ ಸರಳ ಉದಾಹರಣೆ ನೋಡೋಣ Y ಎಂಬುದು ಔಟ್ಪುಟ್ ಮತ್ತು ಯು ಇನ್ಪುಟ್ ಮತ್ತು y ಇನ್ಪುಟ್ನ ಕ್ವಾಡ್ರಟಿಕ್ ಕಾರ್ಯವಾಗಿದೆ ಹಾಗಾಗಿ ನಾನು ಮೂರು ಅಪರಿಚಿತರನ್ನು ಹೊಂದಿದ್ದೇನೆ ಮತ್ತು ಆದ್ದರಿಂದ ಮೂರು ಸ್ಥಿರ ರಾಜ್ಯಗಳಿಗೆ ಸಂಬಂಧಿಸಿದ ಡೇಟಾ ನನಗೆ ಸ್ಪಷ್ಟವಾಗಿರಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಜ್ಞಾತಗಳನ್ನು ಅಂದಾಜು ಮಾಡಲು ನಾನು ಸಮೀಕರಣವನ್ನು ಬರೆಯುತ್ತಿದ್ದರೆ ಮೂರು ಅಜ್ಞಾತರು ಮ್ಯಾಟ್ರಿಕ್ಸ್ ರೂಪದಲ್ಲಿ ಈ ಮೂರು instants ನಲ್ಲಿ ವಿವಿಧ ಸಂದರ್ಭಗಳಲ್ಲಿ ಸಮಯ k 1 k 2 k 3 ರಲ್ಲಿ ನಾವು ಕೇವಲ ಸ್ಯಾಂಪಲ್ ಡಾಟಾವನ್ನು ಹೊಂದಿದ್ದೇವೆ ಎಂದು ನೆನಪಿನಲ್ಲಿಡಿ ಆದ್ದರಿಂದ ನಾವು ಈ ಸಂಕೇತವನ್ನು ಬಳಸುತ್ತೇವೆ ನಾನು ಮಾದರಿಯ ಸಮೀಕರಣವನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯುವಾಗ ನಾವು ಇಲ್ಲಿ ಕಾಣುವ ದೊಡ್ಡ U ಮ್ಯಾಟ್ರಿಕ್ಸ್ ಚಿತ್ರದಲ್ಲಿ ಬರುತ್ತದೆ ಇದು ಮೂಲತಃ y ಅನ್ನು ಪ್ಯಾರಾಮೀಟರ್ಗಳಾದ ಬಿ ನಾಟ್ ಬಿ 1 ಮತ್ತು ಬಿ 2 ಗೆ ಸೂಚಿಸುತ್ತದೆ ಈ ದೊಡ್ಡ ಯು ಮ್ಯಾಟ್ರಿಕ್ಸ್ ಏಕವಚನ ಅಥವಾ ಪೂರ್ಣ ಶ್ರೇಣಿಯ ಖಂಡಿತ ಈ ಉದಾಹರಣೆಯನ್ನು ಚರ್ಚಿಸುತ್ತಾ ನಾವು ಚಿತ್ರದ ಶಬ್ದವನ್ನು ಇಟ್ಟುಕೊಂಡಿದ್ದೇವೆ ಆದ್ದರಿಂದ ಇದು ಶಬ್ದ ಮುಕ್ತ ಸ್ಥಿತಿಯಾಗಿದೆ ನಾವು ಇಲ್ಲಿ ಯಾವುದೇ ಶಬ್ದವನ್ನು ಮಾಡುತ್ತಿಲ್ಲ ಇದು ಶಬ್ದಕ್ಕೆ ಬಂದಾಗ ಚಿಂತಿಸಬೇಕಾದ ಇತರ ವಿಷಯಗಳು ಇವೆ ಆದರೆ ಶಬ್ದ ಮುಕ್ತ ಸ್ಥಿತಿಯಲ್ಲಿ ಸಹ ನಾವು ಸಾಕಷ್ಟು ಉತ್ಸುಕ ಡೇಟಾವನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿನಲ್ಲಿರಿಸುವುದು ಬಹಳ ಮುಖ್ಯ ವಾಸ್ತವವಾಗಿ ಒಂದು ಕ್ರಿಯಾತ್ಮಕ ವ್ಯವಸ್ಥೆಗಾಗಿ ಕುತೂಹಲಕಾರಿಯಾಗಿ ಈ ಉದಾಹರಣೆಯನ್ನು ನಾವು ನೋಡೋಣ ಅಲ್ಲಿ ಒಂದು ವ್ಯವಸ್ಥೆಯ ಔಟ್ಪುಟ್ ಕಳೆದ ಇನ್ಪುಟ್ ಮೇಲೆ ಅವಲಂಬಿತವಾಗಿದೆ ಹಿಂದಿನ ಒಂದು ಇನ್ಪುಟ್ ಮತ್ತು ಎರಡನೇ ಇನ್ಪುಟ್ ಹಿಂದಿನ ಆಚೆಗೆ ಆದ್ದರಿಂದ ಯುಕೆ ಮೈನಸ್ 1 ಯುಕೆ ಮೈನಸ್ 2 ಮತ್ತು ಯುಕೆ ಮೈನಸ್ 3 ಮೂಲಭೂತವಾಗಿ ಇನ್ಪುಟ್ಗಳನ್ನು ಹಿಡಿದಿಟ್ಟುಕೊಂಡಿವೆ ಆದರೆ ಅಲ್ಲಿ 1 ಎಂಬುದು ಮೂಲಭೂತವಾಗಿ ಒಂದು ಮಾದರಿ ಇನ್ಸ್ಟ್ಯಾಂಟ್ ಎಂದರ್ಥ ಇದು ಕ್ರಿಯಾತ್ಮಕ ವ್ಯವಸ್ಥೆಯ ವಿಶಿಷ್ಟ ಲಕ್ಷಣವಾಗಿದೆ ಇದು ನೆನಪಿನ ಅಗತ್ಯವನ್ನು ಹೊಂದಿದೆ ಆದ್ದರಿಂದ ನಾನು ಮತ್ತೊಮ್ಮೆ ಈ ಮೂರು ನಿಯತಾಂಕಗಳನ್ನು ಗುರುತಿಸಲು ಬಯಸುತ್ತೇನೆ ಇನ್ಪುಟ್ ಸಿನುಸೈಡಲ್ ಆಗಿರುವ ಪ್ರಯೋಗವನ್ನು ನಾನು ಮಾಡುತ್ತೇನೆ ಇದು ಯಾಂತ್ರಿಕ ವ್ಯವಸ್ಥೆಗಳಲ್ಲಿ ಅಥವಾ ಎಲ್ಲಾ ವ್ಯವಸ್ಥೆಗಳಿಗೆ ತುಂಬಾ ಸಾಮಾನ್ಯವಾಗಿದೆ ಇದು ಒಂದು ವಿಧದ ಆಂದೋಲನ ಲಕ್ಷಣವಾಗಿದೆ ಮತ್ತು ಅದರ ಮೇಲೆ ಅಥವಾ ನಿರ್ದಿಷ್ಟ ವಿಧಾನಗಳು ಅಥವಾ ಆವರ್ತನಗಳಲ್ಲಿ ಮಾತ್ರ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಅಲ್ಲಿ ಒಂದೇ ಸಿನುಸಾಯ್ಡ್ನೊಂದಿಗೆ ನಾನು ಪ್ರಯೋಗವನ್ನು ನಡೆಸುತ್ತಿದ್ದೇನೆ ಎಂದು ಭಾವಿಸಿದರೆ ಏಕೈಕ ಸಿನುಸೋಯ್ಡ್ನಿಂದ ನಾನು ಅರ್ಥೈಸುವ ಏಕೈಕ ಆವರ್ತನ ಸೈನ್ ತರಂಗ ಮತ್ತು ನಂತರ ಈ ಪ್ರಕ್ರಿಯೆಯು ಎರಡು ನಿಯತಾಂಕ ಮಾದರಿಯಾಗಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ನೀವು ಇಲ್ಲಿ ತ್ರಿಕೋನಮಿತಿಯ ಮೂಲಕ ಕೆಲಸ ಮಾಡಬೇಕು ಹಾಗಾಗಿ ನಾನು ಏನು ಮಾಡಿದ್ದೇನೆಂದರೆ ನಾನು ಈ ಇನ್ಪುಟ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅದನ್ನು ಇಲ್ಲಿ ಸಮೀಕರಣಕ್ಕೆ ಪ್ಲಗ್ ಮಾಡಿ ಮತ್ತು ಪ್ರತಿಕ್ರಿಯೆ ಹೇಗೆ ಕಾಣುತ್ತದೆ ಎಂದು ಕೇಳಿದೆ ಬಳಕೆದಾರರಿಗೆ ಎರಡು ನಿಯತಾಂಕ ಮಾದರಿಯಾಗಿ ಪ್ರತಿಕ್ರಿಯೆಯು ಕಾಣಿಸಿಕೊಳ್ಳುತ್ತದೆ ಪ್ರಾಯೋಗಿಕವಾದ ಮೂರು ನಿಯತಾಂಕದ ಮಾದರಿಗಳನ್ನು ಹೊಂದಿರುವ ರಿಯಾಲಿಟಿಗೆ ಅದು ಸ್ಪಂದಿಸುತ್ತದೆ ಆದ್ದರಿಂದ ಇಲ್ಲಿ ಏನು ಸಂಭವಿಸಿದೆ ಇದರ ಪರಿಣಾಮವಾಗಿ ಮೂರು ನಿಯತಾಂಕಗಳನ್ನು ಮಾತ್ರ ಗುರುತಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಸ್ಥಿರ ಸ್ಥಿತಿಯ ಪ್ರಕರಣದಲ್ಲಿ ಈಗ ಹೊಂದಿದ್ದ ಅದೇ ಕಥೆಯನ್ನು ಹಿಂತಿರುಗಿ ಈಗ ಯುಕೆ 1 ಮೈನಸ್ 1 ಯುಕೆ 1 ಮೈನಸ್ 2 ಮತ್ತು ಯುಕೆ 1 ಮೈನಸ್ 3 ಅನ್ನು ಮೊದಲ ಸಾಲಿನಲ್ಲಿ ಮತ್ತು ಇನ್ನೂ ಇನ್ಪುಟ್ ಒಂದು ಏಕೈಕ ಆವರ್ತನದ ಸೈನ್ ತರಂಗವಾಗಿದ್ದಾಗ ಏಕಮಾತ್ರವಾಗಿ ಉಳಿದಿರುವ ಎರಡು ಸಾಲುಗಳು ಆದ್ದರಿಂದ ಎಲ್ಲಾ ನಿಯತಾಂಕಗಳನ್ನು ಅಂದಾಜು ಮಾಡಲು ಡೇಟಾದಲ್ಲಿ ನನಗೆ ಸಾಕಷ್ಟು ಮಾಹಿತಿ ಇಲ್ಲ ಮತ್ತು ಅದು ಮುಖ್ಯವಾಗಿದೆ ನಿಯತಾಂಕಗಳನ್ನು ಅಂದಾಜು ಮಾಡಲು ಯಾವಾಗಲೂ ಡೇಟಾವು ಸಾಕಷ್ಟು ಮಾಹಿತಿಯನ್ನು ಹೊಂದಿರಬೇಕು ಮತ್ತೊಂದೆಡೆ ನಾನು ಎರಡು ತರಂಗಾಂತರಗಳಿಂದ ಮಾಡಲ್ಪಟ್ಟ ಇನ್ಪುಟ್ ಹೊಂದಿದ್ದರೆ ಎರಡು ಆವರ್ತನಗಳ ಸಿನುಸಾಯ್ಡ್ಗಳು ನಂತರ ನನಗೆ ಸಾಕಷ್ಟು ಮಾಹಿತಿ ಇದೆ ನೀವು ಅದನ್ನು ತೋರಿಸಬಹುದು ಇದು ತುಂಬಾ ಸುಲಭ ನಿಮಗಾಗಿ ಪರೀಕ್ಷಿಸಿ ಈ ಮ್ಯಾಟ್ರಿಕ್ಸ್ ದೊಡ್ಡ ಮ್ಯಾಟ್ರಿಕ್ಸ್ U ನಾನು ಕೊನೆಯ ಸ್ಲೈಡ್ನಲ್ಲಿ ತೋರಿಸಿದಂತೆ ಆದರೆ ಈಗ ಮೊದಲ ಸಾಲಿನಲ್ಲಿ k 1 ಮೈನಸ್ 1 ನಲ್ಲಿ ಯು ಕೆ 1 ಮೈನಸ್ 2 ನಲ್ಲಿ ಮತ್ತು ಕೆ 1 ಮೈನಸ್ 3 ನಲ್ಲಿ ಕೆ 1 ಕೆ 2 ಕೆ 3 ಎರಡು ವಿಭಿನ್ನ ಸಂದರ್ಭಗಳಲ್ಲಿ ಮತ್ತು ನೀವು ಮ್ಯಾಟ್ರಿಕ್ಸ್ ಮೊದಲ ಸಂದರ್ಭದಲ್ಲಿ ಏಕವಚನ ಎಂದು ಕಂಡುಕೊಳ್ಳುವಿರಿ ಅಂದರೆ ನೀವು ಏಕ ಆವರ್ತನ ಸೈನ್ ಅಲೆವನ್ನು ಬಳಸಿದಾಗ ಮತ್ತು ನೀವು ಬಹು ಅಥವಾ ಎರಡು ಬಳಸುವಾಗ ಇದು ಏಕವಚನ ಅಥವಾ ಪೂರ್ಣ ಶ್ರೇಣಿಯನ್ನು ಹೊಂದಿಲ್ಲ ಕನಿಷ್ಟ ಸೈನ್ ತರಂಗ ಆಲ್ರೈಟ್ನಲ್ಲಿ ಆವರ್ತನಗಳು ಆದ್ದರಿಂದ ಕ್ರಿಯಾತ್ಮಕ ವ್ಯವಸ್ಥೆಗಳಿಗಾಗಿ ಕಥೆಯು ವಿಭಿನ್ನವಾಗಿದೆ ಆದರೆ ಬಾಟಮ್ ಲೈನ್ ಒಂದೇ ಆಗಿರುತ್ತದೆ ಡೇಟಾದಲ್ಲಿ ಸಾಕಷ್ಟು ಮಾಹಿತಿ ಇದೆ ನಾವು ಎರಡು ವಿಷಯಗಳೊಂದಿಗೆ ಸಮಾಪ್ತಿ ಮಾಡುತ್ತೇವೆ ಅರ್ಥೈಸಿಕೊಳ್ಳುವಲ್ಲಿ ಮತ್ತು ಶಬ್ದವು ನಮ್ಮ ಮಾದರಿಯ ಪರಿಣಾಮವನ್ನು ಹೇಗೆ ಅರ್ಥೈಸಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಯಾವುದೇ ಪ್ರಾಯೋಗಿಕ ಮಾಡೆಲಿಂಗ್ ವ್ಯಾಯಾಮದಲ್ಲಿ ನಾವು ಉತ್ತರಿಸಲು ಬಯಸುವ ಪ್ರಶ್ನೆಗಳ ಒಂದು ಗುಂಪೇ ಆದ್ದರಿಂದ ಶಬ್ದವು ನಮ್ಮ ಡೇಟಾವನ್ನು ಹೇಗೆ ಪ್ರಭಾವಿಸುತ್ತದೆ ಸರಿ ವಾಸ್ತವವಾಗಿ ವಿವಿಧ ರೀತಿಯಲ್ಲಿ ಭವಿಷ್ಯವಾಣಿಯ ನಿಖರತೆಗೆ ಇದು ಪರಿಣಾಮ ಬೀರುತ್ತದೆ ನಾವು ಔಟ್ಪುಟ್ ಅನ್ನು ನಿಖರವಾಗಿ ಊಹಿಸಲು ಸಾಧ್ಯವಾಗುವುದಿಲ್ಲ ಇದು ಪ್ಯಾರಾಮೀಟರ್ ಅಂದಾಜುಗಳಲ್ಲಿ ದೋಷಗಳನ್ನು ತರುತ್ತದೆ ಮತ್ತು ಮೂರು ನಾವು ಅಂದಾಜು ಮಾಡಲು ಬಯಸುವ ಪ್ರಕ್ರಿಯೆಯ ನಿರ್ಣಾಯಕ ಭಾಗದ ಒಳ್ಳೆಯತನವನ್ನು ಇದು ಪ್ರಭಾವಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಯಾದೃಚ್ಛಿಕ ಪರಿಣಾಮಗಳನ್ನು ಅಥವಾ ಡೇಟಾದಲ್ಲಿ ಶಬ್ದವನ್ನು ಪರಿಮಾಣಿಸಲು ವ್ಯಾಪಕವಾಗಿ ಬಳಸಲಾಗುವ ಶಬ್ದ ಅನುಪಾತಕ್ಕೆ ಸಿಗ್ನಲ್ ಎಂಬ ಪ್ರಮಾಣವಿದೆ ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿಲ್ಲ ಆದರೆ ಪ್ರತಿ ಡೇಟಾ ವಿಶ್ಲೇಷಣೆ ವ್ಯಾಯಾಮದಲ್ಲಿ ಶಬ್ದ ಅನುಪಾತಕ್ಕೆ ಈ ಸಂಕೇತವು ಉತ್ತಮವಾದ ಪ್ರಮಾಣವಾಗಿದೆ ಅದು ಮಾದರಿಯ ಗುಣಮಟ್ಟ ಅಥವಾ ಪ್ಯಾರಾಮೀಟರ್ ಅಂದಾಜಿನ ಮೇಲೆ ಯಾದೃಚ್ಛಿಕತೆಯ ಪರಿಣಾಮವನ್ನು ವಿವರಿಸಲು ಅಥವಾ ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಶಬ್ದದ ಅನುಪಾತಕ್ಕೆ ಒಂದು ಸಂಕೇತವನ್ನು ಸಂಕೇತದಲ್ಲಿನ ವ್ಯತ್ಯಾಸವೆಂದು ವ್ಯಾಖ್ಯಾನಿಸಲಾಗಿದೆ ಸಿಗ್ನಲ್ನಲ್ಲಿ ವೈಶಾಲ್ಯದ ಮಟ್ಟ ಅಥವಾ ಶಕ್ತಿಯನ್ನು ಪರಿಗಣಿಸಿ ಸಿಗ್ನಲ್ ಸಿಗ್ನಲ್ನಿಂದ ನಾವು ಏನು ಅರ್ಥ ಇಲ್ಲಿ ನಿರ್ಣಾಯಕ ಭಾಗವಾಗಿದೆ ಆದ್ದರಿಂದ ನಾನು ಅಳತೆ ಮಾಡುತ್ತಿದ್ದೇನೆ ಉದಾಹರಣೆಗೆ ಹರಿವು ರಿಯಾಕ್ಟರ್ಗೆ ಹಿಂದಿರುಗಿ ರಿಯಾಕ್ಟರ್ ಶೀತಕ ಹರಿವು ತಾಪಮಾನ ಊಹಿಸಿ ನಾನು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಅಲ್ಲಿ ನಾನು ಶೀತಕ ಹರಿವಿನ ಬದಲಾವಣೆಯನ್ನು ಪರಿಚಯಿಸುತ್ತಿದ್ದೇನೆ ಮತ್ತು ನಾನು ತಾಪಮಾನವನ್ನು ಅಳೆಯುತ್ತಿದ್ದೇನೆ ಅಲ್ಲಿ ಶೀತಕ ಹರಿವಿನ ಬದಲಾವಣೆಯನ್ನು ನಾನು ಉಂಟುಮಾಡುತ್ತೇನೆ ಮತ್ತು ನಾನು ತಾಪಮಾನವನ್ನು ಅಳೆಯುತ್ತೇನೆ ಮತ್ತು ನಾನು ತಾಪಮಾನ ಅಳೆಯಲು ಮಾಡಿದಾಗ ಮಾಪನ ಎರಡು ಪರಿಣಾಮಗಳನ್ನು ಹೊಂದಿದೆ ಶೀತಕ ಹರಿವಿನ ಬದಲಾವಣೆಗಳು ಮತ್ತು ಇತರ ಸಂವೇದಕ ಶಬ್ದದಿಂದ ಅಥವಾ ಯಾವುದೇ ಅಡಚಣೆಯಿಂದಾಗಿ ಒಂದು ಪರಿಣಾಮ ಆ ಸನ್ನಿವೇಶದಲ್ಲಿ ಸಿಗ್ನಲ್ ನಿಜವಾದ ಪ್ರತಿಕ್ರಿಯೆಯಾಗಿರುತ್ತದೆ ಅದು ಅಳತೆಗಳಲ್ಲಿರುವ ಪ್ರತಿಕ್ರಿಯೆಯಾಗಿದ್ದು ಶೀತಕ ಹರಿವಿನ ಬದಲಾವಣೆಗಳಿಂದಾಗಿ ಮತ್ತು ಉಳಿದವುಗಳು ಎಲ್ಲಾ ಶಬ್ದಗಳಾಗುತ್ತವೆ ಆದ್ದರಿಂದ ನಿಸ್ಸಂಶಯವಾಗಿ ನಾನು ಉತ್ತಮ ಅಂದಾಜುಗಳನ್ನು ಪಡೆಯಲು ಬಯಸಿದರೆ ಅದು ರಿಯಾಕ್ಟರ್ನ ಶೈತ್ಯೀಕರಣದ ಮಾದರಿಯಾಗಿದೆ ತದನಂತರ ಶೀತಕ ಹರಿವಿನಿಂದಾಗಿ ಪ್ರತಿಕ್ರಿಯೆಯ ಮಟ್ಟವು ಶಬ್ದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿರಬೇಕು ನೀವು ತರಗತಿಗಳಲ್ಲಿ ಸ್ಪೀಕರ್ ಕೇಳುತ್ತಿದ್ದರೆ ಸ್ಪೀಕರ್ ನಿಮಗೆ ಸಾಕಷ್ಟು ಆಸಕ್ತಿದಾಯಕ ಸಿಗ್ನಲ್ ಅನ್ನು ಮಾತನಾಡಬೇಕಾಗಿದೆ ತರಗತಿಯಲ್ಲಿ ಶಬ್ದದ ಮೂಲಗಳಿಗೆ ಹೋಲಿಸಿದರೆ ಅಭಿಮಾನಿ ಅಥವಾ ಏರ್ ಕಂಡಿಷನರ್ ಕಾರಣದಿಂದಾಗಿರಬಹುದು ಮತ್ತು ಇತ್ಯಾದಿ ಆದ್ದರಿಂದ ಸ್ಪೀಕರ್ಗಳ ಭಾಷಣ ಸಿಗ್ನಲ್ ವಿಕಾವ್ನಲ್ಲಿ ಶಬ್ದ ಅನುಪಾತಕ್ಕೆ ಸಂಕೇತವು ಶಕ್ತಿ ಅಥವಾ ವೈಶಾಲ್ಯದ ಪ್ರಮಾಣವಾಗಿದೆ ಕೆಲವು ಪದವು ಅರ್ಥವಾಗುವಂತಿಲ್ಲ ಅಥವಾ ಬರುವ ಶಬ್ದ ಕೊಡುಗೆಗಳ ವೈಶಾಲ್ಯ ಚೌಕದಿಂದ ವಿಭಾಗಿಸಲ್ಪಟ್ಟಿದೆ ನೀವು ವರ್ಗ ವೈಶಾಲ್ಯವನ್ನು ಹೇಳಬಹುದು ಚಾವಣಿಯ ಅಭಿಮಾನಿಗಳು ಮತ್ತು ಏರ್ ಕಂಡಿಷನರ್ಗಳಿಂದ ಹೀಗೆ ಆದ್ದರಿಂದ ಎಸ್ಎನ್ಆರ್ ಹೆಚ್ಚಿನದು ಪ್ಯಾರಾಮೀಟರ್ ಅಂದಾಜು ಉತ್ತಮವಾಗಿರುತ್ತದೆ ಇದು ದೋಷವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನಿಮಗೆ ಒಂದು ಸರಳ ಉದಾಹರಣೆಯನ್ನು ನೀಡಲು ನಾನು ಇಲ್ಲಿ ಪ್ರಕ್ರಿಯೆಯನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ಇಲ್ಲಿ ಸರಳ ಪ್ರಕ್ರಿಯೆಯನ್ನು ಅನುಕರಿಸುತ್ತಿದ್ದೇನೆ u ಇನ್ಪುಟ್ ಮತ್ತು ಬೌ 1 ಮತ್ತು ಬೌ 0 ನಾನು ಆಯ್ಕೆ ಮಾಡಿದ ನಿಯತಾಂಕಗಳು ಮತ್ತು ಎಕ್ಸ್ ಪ್ರಕ್ರಿಯೆಯ ನಿಜವಾದ ಪ್ರತಿಕ್ರಿಯೆಯಾಗಿದೆ ಆದರೆ ನಾನು ನಿಜವಾದ ಪ್ರತಿಕ್ರಿಯೆಗೆ ಪ್ರವೇಶವನ್ನು ಹೊಂದಿಲ್ಲ ನನಗೆ ಅಳತೆಗೆ ಮಾತ್ರ ಪ್ರವೇಶವಿದೆ ಹಾಗಾಗಿ ನಾನು ಅನುಕರಿಸುವ ವಿಧಾನವೆಂದರೆ ನಾನು x ಅನ್ನು ಮೊದಲನೆಯದು ನಿಜವಾದ ಪ್ರತಿಕ್ರಿಯೆಯಾಗಿ ಸೃಷ್ಟಿಸುತ್ತಿದ್ದೇನೆ ಮತ್ತು ನಂತರ ನಾನು ಕೆಲವು ಯಾದೃಚ್ಛಿಕ ಸಿಗ್ನಲ್ ಅನ್ನು ಸೇರಿಸುತ್ತೇನೆ ನನ್ನ ಮಾಪನವನ್ನು ಸೃಷ್ಟಿಸಲು X ಗೆ ಕೆಲವು ರೀತಿಯ ಶಬ್ಧವನ್ನು ನಾನು ಸೇರಿಸುತ್ತೇನೆ ಈಗ ನಾನು ನಿಜವಾಗಿಯೂ x ಗೆ ಪ್ರವೇಶವನ್ನು ಹೊಂದಿಲ್ಲ ಎಂದು ನಟಿಸುತ್ತಿದ್ದೇನೆ ನಾನು ಕೇವಲ y ಮತ್ತು u ಗೆ ಪ್ರವೇಶವನ್ನು ಹೊಂದಿದ್ದೇನೆ ಮತ್ತು x ಮತ್ತು u ನಡುವಿನ ಸಂಬಂಧವು ಇದೆಯೆಂದು ನನಗೆ ತಿಳಿದಿದೆ ಆದ್ದರಿಂದ ಡೇಟಾವನ್ನು ಬಳಸಿಕೊಂಡು y ಮತ್ತು u ನಡುವೆ ಮಾದರಿಗೆ ನಾನು ಸರಿಹೊಂದಿದಾಗ ನಾನು ಏನು ಪಡೆಯುವುದು ತ್ವರಿತವಾಗಿ ಇಲ್ಲಿ ಮತ್ತು ಎರಡು ವಿಭಿನ್ನ ಸಂದರ್ಭಗಳಲ್ಲಿ ನೋಡೋಣ ಎಡಭಾಗದಲ್ಲಿ ಶಬ್ದ ಅನುಪಾತಕ್ಕೆ ಸಂಕೇತವು 100 ಆಗಿದ್ದರೆ ನಿಮಗೆ ಪರಿಸ್ಥಿತಿ ಇದೆ ಆದ್ದರಿಂದ ಶಬ್ದದ ಮಟ್ಟವನ್ನು ನಾನು ಸರಿಹೊಂದಿಸಿದೆ ಅಂದರೆ ಶಬ್ದ ಅನುಪಾತಕ್ಕೆ ಸಂಕೇತವು 100 ಮತ್ತು ಇದರ ಕೋಡ್ಗಳು ನನ್ನ ವೆಬ್ಸೈಟ್ನಲ್ಲಿ ಲಭ್ಯವಿದೆ ನೀವು ಬಲಭಾಗದಲ್ಲಿ ನೋಡಿದರೆ ಎಸ್ಎನ್ಆರ್ 10 ರ ಪರಿಸ್ಥಿತಿ ಅಥವಾ ಪರಿಸ್ಥಿತಿ ಸ್ಪಷ್ಟವಾಗಿ ಬಲಭಾಗದಲ್ಲಿ ನೀವು ಸ್ಕ್ಯಾಟರ್ ಪ್ಲಾಟ್ನಲ್ಲಿ ನೋಡುವಂತೆ ಹೆಚ್ಚು ಶಬ್ದ ಇದೆ ಎರಡೂ ಸಂದರ್ಭಗಳಲ್ಲಿ ನಾನು y verses u ಯತ್ನಿಸುತ್ತಿದ್ದೇನೆ ಇನ್ಪುಟ್ x ಅಕ್ಷದಲ್ಲಿದೆ ಮತ್ತು ನೀವು ಕಥೆಯ ಎಡ ತುದಿಯಲ್ಲಿ ನೋಡಿದರೆ ನೇರ ರೇಖೆಯ ಸಮೀಕರಣದ ಸಮೀಕರಣವಾಗಿದೆ ಆದ್ದರಿಂದ ನಾನು ಇದನ್ನು ಮಟ್ಲಾಬ್ನಲ್ಲಿ ಮಾಡಿದ್ದೇನೆ ಮತ್ತು ಅದು ನನಗೆ ರೇಖೆಯ ಸಮೀಕರಣವನ್ನು ನೀಡುತ್ತದೆ ಮತ್ತು ಇದು b 1 ಮತ್ತು b 0 ಅಂದಾಜು ಮಾಡುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ B 1 ನ ನಿಜವಾದ ಮೌಲ್ಯಗಳು 5 ಮತ್ತು b 0 ಗಳು 2 b 1 ಮತ್ತು b 0 ಕ್ರಮವಾಗಿ 5 ಮತ್ತು 2 ಮತ್ತು ಅಂದಾಜುಗಳು ಎರಡೂ ಸಂದರ್ಭಗಳಲ್ಲಿ ಬಹಳ ಹತ್ತಿರದಲ್ಲಿವೆ ಆದರೆ ಈ ಅಂದಾಜಿನ ಪ್ರಮಾಣಿತ ದೋಷ ಎಂದು ನಾವು ಕರೆಯುವಾಗ ವ್ಯತ್ಯಾಸವು ಬರುತ್ತದೆ ಈಗ ನಾನು ಇಲ್ಲಿ ಪಡೆದದ್ದು ಬಿ 1 ಹ್ಯಾಟ್ ಮತ್ತು ಬೌಟ್ ಹ್ಯಾಟ್ ಅಂದಾಜುಗಳನ್ನು ಸೂಚಿಸುತ್ತದೆ ಆದ್ದರಿಂದ ಸಿಗ್ಮಾ ಬಿ 1 ಹ್ಯಾಟ್ ಮತ್ತು ಸಿಗ್ಮಾ ಬಾಂಟ್ನ್ನು ಸ್ಟ್ಯಾಂಡರ್ಡ್ ಎರರ್ಗಳು ಎಂದು ಕರೆಯುತ್ತಾರೆ ಇದು ನಾನು ಕೆಲವು ಸಿದ್ಧಾಂತದ ಮೂಲಕ ಲೆಕ್ಕಾಚಾರ ಮಾಡಿದೆ ನಾವು ಇದೀಗ ಅದರ ಬಗ್ಗೆ ಮಾತನಾಡಬಾರದು ಆದರೆ SNR100 ಗಾಗಿ ನಾನು ವರದಿ ಮಾಡುತ್ತಿರುವ ದೋಷಗಳು ನಾನು SNR10 ಗಾಗಿ ನಾನು ವರದಿ ಮಾಡಿದ ದೋಷಗಳಿಗಿಂತ ಕಡಿಮೆಯಾಗಿದೆ ಎಂಬುದನ್ನು ನಾವು ಹೆಚ್ಚು ಮುಖ್ಯವಾಗಿ ಗಮನಿಸಬೇಕು ವಾಸ್ತವವಾಗಿ ಅವರು ನಿಯತಾಂಕ ಅಂದಾಜುಗಳಲ್ಲಿನ ದೋಷಗಳು ಎಸ್ಎನ್ಆರ್ಗಿಂತ 1 ರ ವರ್ಗಮೂಲಕ್ಕೆ ಅನುಗುಣವಾಗಿರುತ್ತವೆ ಎಂದು ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ ಇದರ ಅರ್ಥವೇನೆಂದರೆ ನಾನು 10 ನ ಅಂಶದಿಂದ ಎಸ್ಎನ್ಆರ್ನಲ್ಲಿ ಒಂದು ಪತನವನ್ನು ಹೊಂದಿದ್ದೇನೆ ಅಂದರೆ ದೋಷಗಳು 10 ರ ವರ್ಗಮೂಲದಿಂದ ಹೆಚ್ಚಾಗಬೇಕು ಇದು ಸುಮಾರು 3 ಆದ್ದರಿಂದ SNR 100 ಯು 0 036 ಆಗಿದ್ದರೆ ನೀವು ಸಿಗ್ಮಾ ಬಿ 1 ಹ್ಯಾಟ್ನಲ್ಲಿ ನೋಡಬಹುದು ಆದರೆ ಎಸ್ಎನ್ಆರ್ 10 ಸಿಗ್ಮಾ ಬಿ 1 ಹ್ಯಾಟ್ 0 114 ಆಗಿದ್ದರೆ ಇದು ಎಸ್ಎನ್ಆರ್ 100 ರ ಸಂದರ್ಭದಲ್ಲಿ ಸುಮಾರು ಮೂರು ಮತ್ತು ಅರ್ಧ ಬಾರಿ ದೋಷವಾಗಿದೆ ದೋಷಗಳು ಎಸ್ಎನ್ಆರ್ ಮೇಲೆ ಹೇಗೆ ಅವಲಂಬಿತವಾಗಿವೆ ಎಂಬುದನ್ನು ನಮಗೆ ಹೇಳುವ ಸಿದ್ಧಾಂತವಾಗಿದೆ ಆದರೆ ಅರ್ಥಮಾಡಿಕೊಳ್ಳಲು ಹೆಚ್ಚು ಮುಖ್ಯವಾದುದು ಎಸ್ಎನ್ಆರ್ ಸಾಕಷ್ಟು ಪ್ರಮಾಣದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಪ್ರಯೋಗವನ್ನು ನಿರ್ವಹಿಸಬೇಕಾದರೆ ಸಹಜವಾಗಿ ಪ್ರಯೋಗದಲ್ಲಿ ಇತರ ನಿರ್ಬಂಧಗಳನ್ನು ಗೌರವಿಸಿ ಮತ್ತು ನಾನು ಮೊದಲೇ ಹೇಳಿದ ಯಾವ ಶಬ್ದದ ಬಗ್ಗೆ ಮಾತನಾಡಬೇಕೆಂಬುದರ ಅಂತಿಮ ಅಂಶವೆಂದರೆ ನೀವು ಶಬ್ದವನ್ನು ಹೊಂದಿರುವಾಗ ಅದು ಮುಖ್ಯವಾಗಿ ಸಂಭವಿಸುತ್ತದೆ ಮತ್ತೊಮ್ಮೆ ನಾವು ಡೇಟಾವನ್ನು ಅನುಕರಿಸಲು ಏನು ಮಾಡಬೇಕೆಂದರೆ ನಾವು ಮೊದಲಿಗೆ ನಿಜವಾದ ಪ್ರಕ್ರಿಯೆಯ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತೇವೆ ಸಮೀಕರಣವನ್ನು ಮೇಲ್ಭಾಗದಲ್ಲಿ ನೀಡಲಾಗಿದೆ ಮೂರನೆಯ ಆದೇಶ ಬಹುಪದೋಕ್ತಿಯಾಗಿದೆ ಮತ್ತು ಕೆಲವು ಎಸ್ಎನ್ಆರ್ ಅನ್ನು ನಿರ್ವಹಿಸುವ ನಿಜವಾದ ಪ್ರತಿಕ್ರಿಯೆಗೆ ನಾನು ಕೆಲವು ಶಬ್ದವನ್ನು ಸೇರಿಸುತ್ತಿದ್ದೇನೆ ಯೋಗ್ಯ SNR ನಂತಹ 10 ಮತ್ತು ಅದಕ್ಕಿಂತಲೂ ಹೆಚ್ಚು ಮತ್ತು ನಾನು ನನ್ನ y ಅನ್ನು ರಚಿಸುತ್ತೇನೆ ಅದು ಮಾಪನವಾಗಿದೆ ಆದ್ದರಿಂದ ಮತ್ತೊಮ್ಮೆ ನಾವು ನಿಜವಾದ ರಿಯಾಲಿಟಿ ಪ್ರವೇಶವನ್ನು ಹೊಂದಿಲ್ಲ ಎಂದು ನಟಿಸುತ್ತೇವೆ ಮಾಪನ y ಮತ್ತು ನಾನು ಪ್ರಕ್ರಿಯೆಗೆ ನೀಡಿದ ಇನ್ಪುಟ್ಗೆ ಮಾತ್ರ ನನಗೆ ಪ್ರವೇಶವಿದೆ ಈಗ ಇನ್ಪುಟ್ ಮತ್ತು ಔಟ್ಪುಟ್ ಪ್ಲಾಟ್ ಅನ್ನು ಇಲ್ಲಿ ತೋರಿಸಲಾಗಿದೆ ನಾನು ಒಂದು ಬಹುಪದೋಹದ ರೀತಿಯ ಸಂಬಂಧವನ್ನು ನೋಡಬಹುದು ಆದರೆ ಇದು ಒಂದು ವರ್ಗ ಅಥವಾ ಘನವಾಗಿದೆಯೆ ಎಂದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಏನು ಮಾಡುತ್ತಿದ್ದೇನೆಂದರೆ ಮೂರನೆಯ ಆದೇಶ ನಾಲ್ಕನೆಯ ಆದೇಶ ಐದನೇ ಆದೇಶ ಬಹುಪದೋಕ್ತಿಗಳು ಮತ್ತು ನಿಸ್ಸಂಶಯವಾಗಿ ನಾನು ಬಹುಪದೋಕ್ತಿಯ ಕ್ರಮವನ್ನು ಹೆಚ್ಚಿಸಿದಾಗ ಇಲ್ಲಿ ನಾನು ಸುಮಾರು 200 ಅವಲೋಕನಗಳನ್ನು ಸೃಷ್ಟಿಸಿದೆ ಕ್ಷಮಿಸಿ 100 ವೀಕ್ಷಣೆಗಳು ನಾನು ಅದಕ್ಕೆ 99 ನೇ ಪದವಿ ಬಹುಪದೀಯಕ್ಕೆ ಹೊಂದಿಕೊಳ್ಳಬಹುದು ನಾನು ಎಡಪಥದಲ್ಲಿ ನೋಡುತ್ತಿರುವ ಸಂಬಂಧವನ್ನು ನಿಖರವಾಗಿ ವಿವರಿಸುತ್ತದೆ ಆದರೆ ಹೊಸ ಅಪಾಯದ ಮೇಲೆ 99 ನೇ ಹಂತದ ಬಹುಪದೋಕ್ತಿಯು ಶೋಚನೀಯವಾಗಿ ವಿಫಲಗೊಳ್ಳುತ್ತದೆ ಎಂದು ನಾನು ಮಾಡಿದರೆ ಕೇಂದ್ರದ ಕಥಾವಸ್ತುದಲ್ಲಿ ನೀವು ಇಲ್ಲಿ ಕಾಣುವಂತೆ ಮೂರನೆಯ ಆದೇಶ ಬಹುಪದೋಕ್ತಿ ನಾವು ಇಲ್ಲಿ ನೋಡುತ್ತಿರುವ ಕೇಂದ್ರದ ಕಥಾವಸ್ತುವು ಹೊಸ ಆದೇಶದ ಮೇಲೆ ನಾನು ಹೊಂದಿದ ವಿಭಿನ್ನ ಆದೇಶಗಳ ಈ ಬಹುಪದೋಕ್ತಿಗಳ ಭವಿಷ್ಯ ಆದ್ದರಿಂದ ನಾನು ತರಬೇತಿಗಾಗಿ ಕೆಲವು ಡೇಟಾವನ್ನು ಮತ್ತು ಪರೀಕ್ಷೆಗಾಗಿ ಮತ್ತೊಂದು ಡೇಟಾ ಸೆಟ್ ಅನ್ನು ಕಾಯ್ದಿರಿಸಿದ್ದೇನೆ ಮೂರನೇ ಕ್ರಮಾಂಕದ ಬಹುಪದೋಕ್ತಿಯು ಅತ್ಯುತ್ತಮವಾದುದು ನಾಲ್ಕನೆಯ ಕ್ರಮವು ಸಮಂಜಸವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಐದನೇ ಕ್ರಮಾಂಕದ ಬಹುಪದೀಯವು ಟಾಸ್ಗಾಗಿ ಹೋಗುತ್ತದೆ ಇದು ಸಂಪೂರ್ಣವಾಗಿ ವಿಭಿನ್ನವಾಗಿ ಊಹಿಸುತ್ತದೆ ವಾಸ್ತವವಾಗಿ ಇದು ಅಸ್ಥಿರವಾಗಿದೆ ಮತ್ತು ನಾನು ಇದನ್ನು ಸರಿಹೊಂದುವಂತೆ ತಪ್ಪಿಸಬಹುದಾಗಿತ್ತು ಆದ್ದರಿಂದ ನಾವು ಹೆಚ್ಚು ಸೂಕ್ತವೆಂದು ಕರೆಯುತ್ತೇವೆ ಸತತ ಆದೇಶಗಳ ಅಳವಡಿಕೆ ಮಾದರಿಗಳ ಮೂಲಕ ನಾನು ಪಡೆದ ಸುಧಾರಣೆಯನ್ನು ನಾನು ನೋಡಿದ್ದೇನೆ ಆದ್ದರಿಂದ ತೀವ್ರ ಬಲದಲ್ಲಿರುವ ಕಥಾವಸ್ತುವು ಅದನ್ನು ನಮಗೆ ತೋರಿಸುತ್ತದೆ ನಾನು ಮಾಡಿದ ಪ್ರತಿ ಮಾದರಿಯು ಏನು ಮಾಡಿದೆ ಯಾವುದೇ ಮಾದರಿಯು ಸಂಪೂರ್ಣವಾಗಿ ವಿವರಿಸುವುದನ್ನು ನೆನಪಿಡಿ ಆದ್ದರಿಂದ ಕೆಲವು ಉಳಿದಿರುವಂತೆ ಇರುತ್ತದೆ ಉಳಿದಂತೆ ನಾನು ವ್ಯತ್ಯಾಸವನ್ನು ತೆಗೆದುಕೊಂಡಿದ್ದೇನೆ ಅಥವಾ ಉಳಿದಿರುವ ವರ್ಗಗಳ ಮೊತ್ತದ ಚೌಕಗಳನ್ನು ಹೇಳಬಹುದು ಮತ್ತು ನಾನು ಹೊಂದಿದ ಆದೇಶವನ್ನು ಅದು ಪದ್ಯಗಳನ್ನು ರೂಪಿಸಿದೆ ಹಾಗಾಗಿ ನಾನು ಕಡಿಮೆ ಆದೇಶವನ್ನು ಪ್ರಾರಂಭಿಸಿದಾಗ ಖಂಡಿತವಾಗಿ ಮೊತ್ತದ ಚೌಕವು ತುಂಬಾ ಹೆಚ್ಚಿರುತ್ತದೆ ಮತ್ತು ನಾನು ನಿಜವಾದ ಕ್ರಮಕ್ಕೆ ಹತ್ತಿರವಾಗುವಾಗ ಮೊತ್ತದ ಚೌಕವು ಕನಿಷ್ಠಕ್ಕೆ ಬರುತ್ತದೆ ಮತ್ತು ನಂತರ ಮೊತ್ತ ಚೌಕಗಳಲ್ಲಿನ ಸುಧಾರಣೆ ತುಂಬಾ ಕನಿಷ್ಠ ಆದ್ದರಿಂದ ಬಹುಪದೋಕ್ತಿಯ ಕ್ರಮವನ್ನು ಹೆಚ್ಚಿಸುವ ಮೂಲಕ ನಾನು ಹೆಚ್ಚು ಪ್ರಯೋಜನ ಪಡೆದಿಲ್ಲ ವಾಸ್ತವವಾಗಿ ಹೊಸ ದತ್ತಾಂಶ ಕೋಶದಲ್ಲಿ ಚೆನ್ನಾಗಿ ಊಹಿಸುವ ಸಾಮರ್ಥ್ಯವನ್ನು ನಾನು ಕಳೆದುಕೊಂಡಿದ್ದೇನೆ ಹಾಗಾಗಿ ನಾನು ಹೇಗೆ ಹೊಂದಿಕೊಳ್ಳುತ್ತಿದ್ದೇನೆಂದರೆ ಯಾವುದೇ ರೀತಿಯ ಸಂಕೀರ್ಣತೆಗೆ ನಾನು ಪದ್ಯಗಳನ್ನು ಪಡೆಯುವಲ್ಲಿ ಎಷ್ಟು ಸುಧಾರಣೆ ಇದೆ ಅಂತಹ ಕಥಾವಸ್ತುವಿಗೆ ಸರಿಹೊಂದುವಂತೆ ಸರಿಹೊಂದುವಲ್ಲಿ ತಪ್ಪಿಸಲು ಯಾವಾಗಲೂ ಸಹಾಯವಾಗುತ್ತದೆ ಆದ್ದರಿಂದ ಏಕೆ ಸೂಕ್ತವಾದ ಸಂಭವವಿದೆ ಮೂಲಭೂತವಾಗಿ ನಾನು ಸ್ಥಳೀಯ ಅವಕಾಶ ಬದಲಾವಣೆಯನ್ನು ಗೊಂದಲಗೊಳಿಸಲು ಪ್ರಾರಂಭಿಸಿದಾಗ ಆದ್ದರಿಂದ ನೀವು ಇಲ್ಲಿ ಕಥಾವಸ್ತುವಿನಲ್ಲಿ ನೋಡಿದರೆ ಎಡಗೈ ಪಕ್ಕದಲ್ಲಿ ಬಹುಪದೀಯ ಪ್ರವೃತ್ತಿ ಇರುವ ಜಾಗತಿಕ ಪ್ರವೃತ್ತಿ ಇದೆ ಆದರೆ ಶಬ್ದದ ಕಾರಣದಿಂದಾಗಿ ಕೆಲವು ಸ್ಥಳೀಯ ಏರಿಳಿತಗಳಿವೆ ಹಾಗಾಗಿ ಜಾಗತಿಕ ಪ್ರವೃತ್ತಿಯೊಂದಿಗಿನ ಆ ಸ್ಥಳೀಯ ಏರಿಳಿತಗಳನ್ನು ನಾನು ಗೊಂದಲಗೊಳಿಸಲು ಪ್ರಾರಂಭಿಸಿದರೆ ನಾನು ಹೆಚ್ಚು ಯೋಗ್ಯನಾಗಿದ್ದೇನೆ ಮತ್ತು ಎಲ್ಲ ಸಂದರ್ಭಗಳಲ್ಲಿ ಅದನ್ನು ತಪ್ಪಿಸಬೇಕು ಮತ್ತು ಅದನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ಆದ್ದರಿಂದ ಮೂರನೇ ಆರ್ಡರ್ ಬಹುಪದೋಕ್ತಿಯ ಅಂದಾಜುಗಳಲ್ಲಿ ನಾವು ಪಡೆದ ರೀತಿಯ ದೋಷಗಳ ಬಗ್ಗೆ ನಿಮಗೆ ಒಂದು ಅನುಭವವನ್ನು ನೀಡಲು ಕೆಳಗಿರುವ ಬ್ರಾಕೆಟ್ಗಳಲ್ಲಿ ವರದಿ ಮಾಡಲಾದ ಸ್ಟ್ಯಾಂಡರ್ಡ್ ದೋಷಗಳೊಂದಿಗೆ ನಾನು ಇಲ್ಲಿ ಅಂದಾಜುಗಳನ್ನು ವರದಿ ಮಾಡುತ್ತೇವೆ ಅವುಗಳನ್ನು ಒಂದು ಸಿಗ್ಮಾ ಸ್ಟ್ಯಾಂಡರ್ಡ್ ದೋಷಗಳು ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ಯಾರಾಮೀಟರ್ ಅಂದಾಜುಗಳಲ್ಲಿನ ಪ್ರಮಾಣಿತ ದೋಷಗಳು ಅಂದಾಜುಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆಯೆಂದು ನೀವು ನೋಡಬಹುದು ತೃಪ್ತಿಕರವಾಗಿರಲು ಮೂರನೇ ಕ್ರಮ ಮಾದರಿಯನ್ನು ನಮಗೆ ಒಪ್ಪಿಕೊಳ್ಳುವಂತೆ ಮಾಡುತ್ತದೆ ಇದು ತಾಜಾ ದತ್ತಾಂಶವನ್ನು ಚೆನ್ನಾಗಿ ಊಹಿಸುವ ಉತ್ತಮ ಕೆಲಸವನ್ನು ಮಾಡಿದೆ ಮತ್ತು ನಿಯತಾಂಕ ಅಂದಾಜುಗಳು ದೋಷಗಳಲ್ಲಿ ಕಡಿಮೆಯಾಗಿವೆ ಆದ್ದರಿಂದ ಇದು ಪ್ರಾಯೋಗಿಕ ಮಾಡೆಲಿಂಗ್ಗೆ ವಿಶಿಷ್ಟವಾದ ವಿಧಾನವಾಗಿರಬೇಕು ಪ್ರತಿಬಿಂಬದ ಕೆಲವು ಪ್ರಶ್ನೆಗಳೊಂದಿಗೆ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸೋಣ ಮತ್ತು ನಿಸ್ಸಂಶಯವಾಗಿ ನಾವು ಅವುಗಳನ್ನು ವಿವರವಾಗಿ ಚರ್ಚಿಸಲು ಹೋಗುತ್ತಿಲ್ಲ ಆದರೆ ವಾಸ್ತವವಾಗಿಯಾವುದೇ ಪ್ರಾಯೋಗಿಕ ಮಾದರಿಯ ವಿಧಾನದಲ್ಲಿ ಮೊದಲ ತತ್ವಗಳ ಮಾದರಿಗಳು ದೊಡ್ಡ ಪ್ರಮಾಣದಲ್ಲಿ ಅನ್ವಯಿಸುತ್ತವೆ ಯಾವ ರೀತಿಯ ಮಾದರಿಗಳನ್ನು ಆಯ್ಕೆಮಾಡುವ ಪ್ರಶ್ನೆಯೊಂದನ್ನು ಯಾವಾಗಲೂ ಎದುರಿಸಬೇಕಾಗುತ್ತದೆ ಮತ್ತೆ ಅಲ್ಲಿ ಯಾವುದೇ ಸೂತ್ರವಿಲ್ಲ ನಾವು ಅಂತಿಮ ಬಳಕೆಯ ಆಧಾರದ ಮೇಲೆ ಹೋಗಬೇಕು ಅಂದಾಜು ಮಾಡುವುದು ಎಷ್ಟು ಸುಲಭ ಪ್ರಕ್ರಿಯೆಯ ಮುಂಚಿನ ಜ್ಞಾನ ಮತ್ತು ಹೀಗೆ ಮತ್ತು ಸಾಮಾನ್ಯ ಮಾರ್ಗದರ್ಶಿ ಮಾದರಿಯನ್ನು ಸಾಧ್ಯವಾದಷ್ಟು ಸರಳವಾಗಿ ಇಟ್ಟುಕೊಂಡಿರುತ್ತದೆ ನೀವು ಆನ್ಲೈನ್ನಲ್ಲಿ ಮಾದರಿಗಳನ್ನು ಕಾರ್ಯರೂಪಕ್ಕೆ ತರಲು ಹೋದರೆ ವಿವರಿಸಲು ಸಾಕಷ್ಟು ಒಳ್ಳೆಯದು ಅಂದಾಜು ಮಾಡುವಷ್ಟು ಸುಲಭ ಮತ್ತು ಸಹಜವಾಗಿ ಕಾರ್ಯಗತಗೊಳಿಸಲು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಮತ್ತು ನಾವು ಎರಡು ವಿವಿಧ ಮಾದರಿಗಳ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ನಿರ್ಣಾಯಕ ಭಾಗವನ್ನು ವಿವರಿಸುವ ಒಂದು ಮಾದರಿ ಮತ್ತು ಸಂಭವನೀಯ ಭಾಗವನ್ನು ವಿವರಿಸುವ ಒಂದು ಮಾದರಿ ನಿರ್ಣಾಯಕ ಮತ್ತು ಸಂಭವನೀಯತೆಗೆ ನಾವು ಹೇಗೆ ಸರಿಯಾಗಿ ಲೆಕ್ಕ ಹಾಕುತ್ತೇವೆ ಅದು ಒಂದು ದೊಡ್ಡ ಸವಾಲು ಮತ್ತು ಒಂದು ಎಚ್ಚರಿಕೆಯ ವಿಧಾನದ ಮೂಲಕ ಹೋಗಬೇಕಾಗುತ್ತದೆ ಆ ಬಗ್ಗೆ ಚರ್ಚಿಸಲು ಸಮಯವಿಲ್ಲ ಆದರೆ ಕೆಲವು ವ್ಯವಸ್ಥಿತ ಕಾರ್ಯವಿಧಾನಗಳು ಸ್ಥಳದಲ್ಲಿರುತ್ತವೆ ಮತ್ತು ನಿರ್ಣಾಯಕ ಮತ್ತು ಸಂಭವನೀಯ ಮಾದರಿಯ ಸೂಕ್ತತೆಯನ್ನು ಪರಿಶೀಲಿಸುವಲ್ಲಿ ಮಾದರಿ ಮೌಲ್ಯಮಾಪನ ಹಂತವು ಪ್ರಮುಖವಾಗಿರುತ್ತದೆ ನೀವು ನಿರ್ಣಾಯಕ ಮತ್ತು ಯಾದೃಚ್ಛಿಕ ಪರಿಣಾಮಗಳನ್ನು ಅತೀವವಾಗಿ ವಿಭಜಿಸಿದ್ದರೆ ನಾವು ಹೊಂದಿಕೊಳ್ಳುವ ಮಾದರಿಯನ್ನು ಪ್ರಯೋಗವು ಪ್ರಭಾವಿಸುತ್ತದೆಯಾ ಸಹಜವಾಗಿ ಹೌದು ಅದರ ಬಗ್ಗೆ ಯಾವುದೇ ಸಂದೇಹವೂ ಇಲ್ಲ ಡೇಟಾ ಗುಣಮಟ್ಟವು ಹೆಚ್ಚು ಪ್ರಭಾವಶಾಲಿಯಾಗಿದೆ ನಿಮ್ಮ ಮಾದರಿಯು ಡೇಟಾದಂತೆ ಒಳ್ಳೆಯದು ಆದ್ದರಿಂದ ಎಚ್ಚರಿಕೆಯಿಂದ ಪ್ರಯೋಗಗಳನ್ನು ನಿರ್ವಹಿಸಿ ನೀವು ನಿರ್ಮಿಸಲು ಬಯಸುವ ಮಾದರಿಗಳ ಶ್ರೇಣಿ ಕುರಿತು ಯೋಚಿಸಿ ನಾವು ಈಗಾಗಲೇ ಉತ್ಸಾಹ ವಿಷಯಗಳನ್ನು ನೋಡಿದ್ದೇವೆ ಪ್ರಯೋಗದಲ್ಲಿ ನಾನು ಪ್ರಕ್ರಿಯೆಯನ್ನು ಕಳಪೆಯಾಗಿ ಪ್ರಚೋದಿಸಿದರೆ ನಾನು ಸೀಮಿತ ಮಾಹಿತಿಯನ್ನು ಹೊಂದಿರುತ್ತೇನೆ ಮತ್ತು ಆದ್ದರಿಂದ ನಾನು ಪ್ರಕ್ರಿಯೆಯನ್ನು ಪ್ರಶ್ನಿಸಿಲ್ಲ ಅಥವಾ ಉತ್ತಮ ಮಾದರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಕಷ್ಟು ಪ್ರಕ್ರಿಯೆಯನ್ನು ಸಂದರ್ಶಿಸಿಲ್ಲ ಮತ್ತು ನಾನು ಯಾವ ರೀತಿಯ ಪ್ರಯೋಗವನ್ನು ಪಡೆಯಬೇಕು ಅಥವಾ ವಿನ್ಯಾಸಗೊಳಿಸಬೇಕು ನಾನು ಹೇಳಿದಂತೆ ನಾವು ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಪ್ರಯೋಗಗಳನ್ನು ನಡೆಸಬೇಕು ಸಾಧ್ಯವಾದಷ್ಟು ತೊಂದರೆಗಳ ಮೂಲಗಳನ್ನು ನಿಗ್ರಹಿಸುವುದು ಶಬ್ದದ ಮಟ್ಟವನ್ನು ಮಿತಿಗೊಳಿಸುವಂತಹ ಉತ್ತಮವಾದ ಉಪಕರಣವನ್ನು ಆಯ್ಕೆ ಮಾಡುವುದು ತದನಂತರ ಶಬ್ದ ಅನುಪಾತಕ್ಕೆ ಸಂಕೇತವನ್ನು ವರ್ಧಿಸಲು ಮಾತ್ರವಲ್ಲ ನೀವು ವೇರಿಯೇಬಲ್ ಮೇಲೆ ಪರಿಣಾಮ ಬೀರುವ ಎಲ್ಲಾ ಅಂಶಗಳು ಸಾಕಷ್ಟು ಉತ್ಸುಕರಾಗಿದ್ದೀರೆಂದು ಪರೀಕ್ಷಿಸಲು ಪ್ರಯೋಗಗಳನ್ನು ವಿನ್ಯಾಸಗೊಳಿಸುವುದರ ಕುರಿತು ನೀವು ಹೇಗೆ ಹೋಗಬೇಕು ಎಂದು ಹೇಳುವ ಪ್ರಯೋಗಗಳ ವಿಷಯದ ವಿನ್ಯಾಸವಿದೆ ಸಮಯವನ್ನು ಕಡಿಮೆ ಮಾಡಲು ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ಮತ್ತು ಹೀಗೆ ಆದ್ದರಿಂದ ನೀವು ಪ್ರಯೋಗಗಳ ವಿನ್ಯಾಸವನ್ನು ಉಲ್ಲೇಖಿಸಬೇಕು ಅಂದಾಜು ಮಾಡುವ ಸಮಸ್ಯೆಯನ್ನು ನಾವು ಹೇಗೆ ಹೊಂದಿಸುತ್ತೇವೆ ವಿವಿಧ ಅಂದಾಜು ಕ್ರಮಾವಳಿಗಳು ಕನಿಷ್ಠ ಚೌಕಗಳು ಗರಿಷ್ಠ ಸಂಭವನೀಯತೆ ಬೇಯೇಶಿಯನ್ ವಿಧಾನಗಳು ಅಂದಾಜಿನ ಹಲವು ವಿಭಿನ್ನ ವಿಧಾನಗಳಿವೆ ನಾನು ಯಾವುದನ್ನು ಆರಿಸಬೇಕು ಮತ್ತೊಮ್ಮೆ ಈ ಅಂದಾಜು ಕ್ರಮಾವಳಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಆದರೆ ಸಾಮಾನ್ಯ ಮಾರ್ಗದರ್ಶಿ ಪರಿಣಾಮಕಾರಿ ಎಂದು ಆಯ್ಕೆಮಾಡಿ ಇದರರ್ಥ ಕಡಿಮೆ ದೋಷಗಳು ಮತ್ತು ಗಣನೀಯವಾಗಿ ಕಡಿಮೆ ಭಾರವಾದವುಗಳೊಂದಿಗೆ ನಿಮಗೆ ಅಂದಾಜು ನೀಡುತ್ತದೆ ಮತ್ತು ಸಾಮಾನ್ಯವಾಗಿ ಅವು ಸಂಘರ್ಷದ ಅಂಶಗಳಾಗಿವೆ ಪರಿಣಾಮಕಾರಿ ಅಂದಾಜುಗಳನ್ನು ನೀಡುವ ಅಲ್ಗಾರಿದಮ್ ಗಣಕಯಂತ್ರದ ಅತ್ಯಂತ ಸ್ನೇಹಪರವಾದದ್ದಾಗಿರಬಾರದು ಮತ್ತು ಸಹಜವಾಗಿ ಎಷ್ಟು ಮಾಹಿತಿ ಸಂಗ್ರಹಿಸಬೇಕು ಇದು ಒಂದು ದೊಡ್ಡ ಪ್ರಶ್ನೆ ಪ್ಯಾರಾಮೀಟರ್ ಅಂದಾಜುಗಳಲ್ಲಿನ ದೋಷಗಳ ಮೇಲೆ ಇದು ಭಾರೀ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಸಾಮಾನ್ಯ ಮಾರ್ಗದರ್ಶಿ ದೋಷಗಳು 1 ಓವರ್ ರೂಟ್ n ನ ಕ್ರಿಯೆಯಂತೆ ಕೆಳಗೆ ಬೀಳುತ್ತವೆ ಅಲ್ಲಿ ನೀವು ಸರಿಯಾದ ಅಂದಾಜು ಕ್ರಮಾವಳಿಗಳನ್ನು ಆರಿಸಿದಲ್ಲಿ N ನಾವು ಸಂಗ್ರಹಿಸುವ ಡೇಟಾ ಅಂಶಗಳ ಸಂಖ್ಯೆ ಆದ್ದರಿಂದ ನಿಸ್ಸಂಶಯವಾಗಿ ಹೆಚ್ಚು ಮಾಹಿತಿ ಒಂದು ಉತ್ತಮ ನಿರೀಕ್ಷೆ ಎಂದು ನಿರೀಕ್ಷಿಸಬಹುದು ಇಲ್ಲಿನ ಬೆಳೆ ಇಲ್ಲದ ಇನ್ನೊಂದು ಪ್ರಶ್ನೆಯು ಮಾಡೆಲಿಂಗ್ ಕ್ಷೇತ್ರವಾಗಿದೆ ನಾನು ಸಮಯವನ್ನು ಸಂಗ್ರಹಿಸಬಹುದು ಆದರೆ ಆವರ್ತನ ಡೊಮೇನ್ನಲ್ಲಿ ನಾನು ಮಾದರಿಯನ್ನು ನಿರ್ಮಿಸಬಹುದು ಇದು ಆಯವ್ಯಯದ ಸಮಯದಲ್ಲಿ ನಿಯತಕಾಲಿಕಗಳ ಪತ್ತೆಹಚ್ಚುವಿಕೆಯಲ್ಲಿ ಮತ್ತು ಅದಕ್ಕಿಂತ ಆದ್ದರಿಂದ ಈ ಪದಗಳ ಮೂಲಕ ನಾನು ಈ ಉಪನ್ಯಾಸವನ್ನು ಮುಚ್ಚಲು ಬಯಸುತ್ತೇನೆ ಮತ್ತು ಇಲ್ಲಿ ಕೆಲವು ಉಲ್ಲೇಖಗಳಿವೆ ನಾನು ಮೊದಲೇ ಉಪನ್ಯಾಸದಲ್ಲಿ ಉಲ್ಲೇಖಿಸಿದ ಕೇಸ್ ಸ್ಟಡಿ ಪುಸ್ತಕವು ಸಿಸ್ಟಮ್ ಗುರುತಿನ ತತ್ವಗಳ ಕೆಳಭಾಗದಲ್ಲಿ ನೀಡಲಾಗಿದೆ ಒಂದು ಪುಸ್ತಕ ಇದೆ ನನ್ನ ವೆಬ್ ಪುಟದಲ್ಲಿ ಈ ಪುಸ್ತಕಕ್ಕೆ ಒಂದು ವೆಬ್ಸೈಟ್ ಇದೆ ಮತ್ತು ನೀವು ಕೆಲವು ಚಾಪೆ ಪ್ರಯೋಗಾಲಯವನ್ನು ಡೌನ್ಲೋಡ್ ಮಾಡಬಹುದು ಉದಾಹರಣೆಗೆ ನಾನು ಹೆಚ್ಚು ವಿವರಿಸಿರುವ ಶಬ್ದ ಅನುಪಾತದ ಸಿಗ್ನಲ್ ಬಗ್ಗೆ ಇದೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಲು ಮುಕ್ತವಾಗಿರಿ ಆದ್ದರಿಂದ ಆಶಾದಾಯಕವಾಗಿ ಒಳ್ಳೆಯ ಮಾದರಿ ಮಾಡುತ್ತಿರುವಾಗಲೆಲ್ಲ ನೀವು ಉಪನ್ಯಾಸವನ್ನು ಅನುಭವಿಸುತ್ತಿದ್ದೀರಿ ಧನ್ಯವಾದಗಳು